ಆದ್ದರಿಂದ ಈಗ ನಾಲ್ಕನೇ ಹಂತಕ್ಕೆ ಅಥವಾ ಕಾರ್ಯಾಚರಣೆಯ ಸಂಖ್ಯೆ ನಾಲ್ಕಕ್ಕೆ ಹಿಂತಿರುಗಿ ಸಿಮ್ಯುಲೇಶನ್ನಲ್ಲಿ ಪುನರಾವರ್ತನೆ ಮಾಡೆಲಿಂಗ್ ಆದ್ದರಿಂದ ಸಿಮ್ಯುಲೇಶನ್ ವ್ಯಾಯಾಮಕ್ಕಾಗಿ ಸರಳ ಹಂತಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಮೊದಲು ಪ್ರಾರಂಭಿಸಿ ಪುನರಾವರ್ತನೆ ಮಾಡೆಲಿಂಗ್ಗಾಗಿ ನಿರ್ಬಂಧಿಸುವ ಡಿಎಸ್ಎಮ್ ಅನ್ನು ಆಯ್ಕೆ ಮಾಡಿ ಆದ್ದರಿಂದ ಪುನರಾವರ್ತನೆ ಮಾಡೆಲಿಂಗ್ಗಾಗಿ ಡಿಎಸ್ಎಂDSMನಲ್ಲಿರುವ ಬ್ಲಾಕ್ ಅನ್ನು ಆಯ್ಕೆ ಮಾಡಿ ಆದ್ದರಿಂದ ನಾನು ಒಂದು ನಿರ್ದಿಷ್ಟ ಬ್ಲಾಕ್ ಅನ್ನು ಆರಿಸಿದ್ದೇನೆ ಮತ್ತು ಉದಾಹರಣೆಗೆ ಕೊನೆಯ ಉದಾಹರಣೆಯಲ್ಲಿ ನಾನು ಕೇವಲ ಒಂದು ಬ್ಲಾಕ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಅದನ್ನು ಆರಿಸಿಕೊಳ್ಳಬಹುದು ಮತ್ತು ಪುನರಾವರ್ತನೆ ಪ್ರಾರಂಭಿಸಲು ಪುನರಾವರ್ತನೆ ಬ್ಲಾಕ್ನೊಳಗೆ ಮರಣದಂಡನೆಯ ಅನುಕ್ರಮವನ್ನು ನಿರ್ಧರಿಸಬಹುದು ಆದ್ದರಿಂದ ನೀವು ACEF ಆಗಿರಲಿ ಅದುCAEF ಆಗಿರಲಿ ಅದುCF AEಆಗಿರಲಿ ಅದು ಏನೇ ಇರಲಿ ಮರಣದಂಡನೆಯ ಅನುಕ್ರಮವನ್ನು ನಿರ್ಧರಿಸಿ ಟೀಯರಿಂಗ್ ಸರಿಯಾಗಿ ಮಾಡಬೇಕು ಎಂದು ಸೂಚಿಸುತ್ತದೆ ನಂತರ ಪುನರಾವರ್ತನೆಯ ಸಂಭವನೀಯತೆ ಮೌಲ್ಯಗಳೊಂದಿಗೆ ಪುನರಾವರ್ತನೆಯ ಬ್ಲಾಕ್ನಲ್ಲಿ X ಅಂಕಗಳನ್ನು ಬದಲಿಸಿ ನಾನು ತೋರಿಸಿದ ಉದಾಹರಣೆಯಲ್ಲಿ ಹಲವು X ಗುರುತುಗಳಿವೆ ಒಂದು ಊಹೆಯನ್ನು ಆಯ್ಕೆಮಾಡಲು ಸಂಭವನೀಯತೆ ಏನು ಮತ್ತು ಆ ಚಟುವಟಿಕೆಗಳು ಮತ್ತು ಉತ್ತರಾಧಿಕಾರಿ ಚಟುವಟಿಕೆಗಳಲ್ಲಿ ಎಷ್ಟು ಪುನರ್ನಿರ್ಮಾಣವು ಸಂಭವಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಅದನ್ನುನೀವು ನಿರ್ಧರಿಸಬೇಕಾಗಬಹುದು A ಎಂಬ ಚಟುವಟಿಕೆಯನ್ನು ಪ್ರಾರಂಭಿಸಲು ನಾನು ಊಹೆಯನ್ನು ಮಾಡಬಹುದು B ಮತ್ತು C ಎಂಬ ಎರಡು ಇತರ ಚಟುವಟಿಕೆಗಳಿಗೆ A ವಾಸ್ತವವಾಗಿ ಮಾಹಿತಿಯನ್ನು ನೀಡುತ್ತಿದೆ ಆದ್ದರಿಂದ ಮೊದಲಿಗೆ ನೀವು ಊಹೆಯನ್ನು ಮಾಡುವ ಮೂಲಕ ಪರಿಶೀಲಿಸಬೇಕು ಪುನರಾವರ್ತಿತ ಅಥವಾ ಇಲ್ಲ ಮತ್ತು ಎಷ್ಟು ಪುನರಾವರ್ತಿತ ಎಂದು ತಿಳಿದುಕೊಳ್ಳಬೇಕು ಮತ್ತು B ಮತ್ತು C ಪುನರಾವರ್ತನೆಯಾಗುತ್ತದೆಯೋ ಇಲ್ಲವೋ ಎಂದು A ಪುನರಾವರ್ತಿಸುತ್ತಿದ್ದರೆ ಮತ್ತು B ಮತ್ತು C ಎಷ್ಟು ಪುನರಾವರ್ತನೆಯಾಗುತ್ತಿದೆ ಈ B ಮತ್ತು C ಬಹುಶಃ ಎರಡು ಅಥವಾ ಮೂರು ಚಟುವಟಿಕೆಗಳಿಗೆ ಮಾಹಿತಿಯನ್ನು ನೀಡುತ್ತದೆ B ಪುನರಾವರ್ತನೆಯ ಪರಿಣಾಮವಾಗಿ ಇತರ ಚಟುವಟಿಕೆಗಳು ಪುನರಾವರ್ತನೆಯಾಗುತ್ತವೆಯೇ ಅಥವಾ ಇಲ್ಲವೇ ಮತ್ತು ಪುನರಾವರ್ತನೆ ಎಷ್ಟು ಅದು ಎಷ್ಟು ಬಾರಿ ಪುನರಾವರ್ತಿಸಬಹುದು ಮತ್ತು ಹೀಗೆ ಅದಕ್ಕಾಗಿ ನೀವು ಮರು ಕೆಲಸ ಸಂಭವನೀಯತೆ ಮೌಲ್ಯಗಳನ್ನು ಪಡೆಯಬೇಕಾಗಬಹುದು ನೀವು ಯದ್ವಾತದ್ವಾ ಮಾಡಲು ಸಾಧ್ಯವಿಲ್ಲದ ಈ ಸಂಭವನೀಯತೆ ಮೌಲ್ಯಗಳು ನೀವು ತಜ್ಞರೊಂದಿಗೆ ಹೋಗಿ ನಿರ್ಧರಿಸಬೇಕಾಗುತ್ತದೆ ಜನರು ಡೊಮೇನ್ ತಜ್ಞರು ಕಳೆದ ಮೂರು ಬಾರಿ ಅಥವಾ ನಾಲ್ಕು ಬಾರಿ ಯೋಜನೆಯಲ್ಲಿ ಕೆಲಸ ಮಾಡಿದ ಜನರು ಪುನರ್ನಿರ್ಮಾಣ ಸಂಭವನೀಯತೆ ಮೌಲ್ಯಗಳನ್ನು ಸರಿಯಾಗಿ ನೀಡುವಲ್ಲಿ ತುಂಬಾ ಆರಾಮದಾಯಕವಾಗಬಹುದು ಉದಾಹರಣೆಗೆ ಅದೇ ಕೂಲಿಂಗ್ ಟವರ್ ಉದಾಹರಣೆ ನಾವು ಸಾಮಾನ್ಯವಾಗಿ 5 6 ಬಾರಿ ತೆಗೆದುಕೊಳ್ಳುವ GA ವ್ಯವಸ್ಥೆಯನ್ನು ಹೇಳಬಹುದು ಆದ್ದರಿಂದ ಅವರು ಅದಕ್ಕಾಗಿ ಹೆಚ್ಚಿನ ಪುನರ್ನಿರ್ಮಾಣ ಸಂಭವನೀಯತೆಯನ್ನು ನೀಡಬಹುದು ಮತ್ತು ಇತರ ಯಾಂತ್ರಿಕ ರೇಖಾಚಿತ್ರಗಳು ಅಥವಾ ಅವುಗಳು ಸರಿಹೊಂದುವ ವಿತರಣೆಗಳಿಗೆ ಹೋಲಿಸಿದರೆ ಆದ್ದರಿಂದ ಈ ಮೊದಲು ಯೋಜನೆಗಳಲ್ಲಿ ಕೆಲಸ ಮಾಡಿದ ಜನರಿಗೆ ಮಾತ್ರ ಸುಲಭ ಹೊಸ ಯೋಜನೆಗಳಿಗೆ ಪುನರ್ನಿರ್ಮಾಣ ಸಂಭವನೀಯತೆ ಮೌಲ್ಯಗಳನ್ನು ಸರಿಯಾಗಿ ನೀಡುವುದು ತುಂಬಾ ಕಷ್ಟ ನಾವು ಮೊದಲೇ ಮಾಡಿದ ಪ್ರಾಜೆಕ್ಟ್ಗಳಿಗಾಗಿ ನೀವು ರಿವರ್ಕ್ ಸಂಭವನೀಯತೆ ಮೌಲ್ಯಗಳನ್ನು ನಿಯೋಜಿಸಬಹುದು ಮತ್ತು ನೀವು ಇನ್ನೂ ಮೌಲ್ಯಗಳನ್ನು ಪಡೆಯಬಹುದು ಒಮ್ಮೆ ನೀವು ಎಲ್ಲಾ X ಮಾರ್ಕ್ಗಳನ್ನು ರಿವರ್ಕ್ ಸಂಭವನೀಯತೆ ಮೌಲ್ಯಗಳೊಂದಿಗೆ ಬದಲಾಯಿಸಿದ ನಂತರ ಮತ್ತು ನೀವು ಮುಂದಿನ ಹಂತವನ್ನು ಪುನರಾವರ್ತನೆ ಮಾಡೆಲಿಂಗ್ ಮಾಡುವುದು ಪುನರಾವರ್ತನೆ ಮಾಡೆಲಿಂಗ್ ಅತ್ಯುತ್ತಮ ವಿಧಾನವೆಂದರೆ ಸಿಮ್ಯುಲೇಶನ್ ಆದರೆ ಅದು ಒಂದೇ ವಿಧಾನವಲ್ಲ ನಿಮ್ಮ ಸ್ವಂತ ಆಯ್ಕೆಯ ಯಾವುದೇ ವಿಧಾನವನ್ನು ನೀವು ಆಯ್ಕೆ ಮಾಡಬಹುದು ಮಾರ್ಕೊವ್Markov ಸರಪಳಿ ಇದೆ ಸೈನ್ಪೋಸ್ಟಿಂಗ್ ಇದೆ ಹಲವು ವಿಧಾನಗಳು ಲಭ್ಯವಿದೆ ನೀವು ಅವುಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಬಹುದು ಈ ವ್ಯಾಯಾಮದಲ್ಲಿ ನಾನು ಸಿಮ್ಯುಲೇಶನ್ ಅನ್ನು ಬಳಸಿದ್ದೇನೆ ಮತ್ತು ಸಿಮ್ಯುಲೇಶನ್ ವ್ಯಾಯಾಮದೊಂದಿಗೆ ತೋರಿಸುವ ಹಸ್ತಚಾಲಿತ ವಿಧಾನವನ್ನು ನಾನು ಬಳಸಿದ್ದೇನೆ ಮತ್ತು ಬ್ಲಾಕ್ನ ಪುನರಾವರ್ತನೆಯ ಅವಧಿಯನ್ನು ಪಡೆಯಲು ಸಿಮ್ಯುಲೇಶನ್ ಬಳಸಿ ಪುನರಾವರ್ತನೆ ಮಾದರಿಯನ್ನು ನಿರ್ವಹಿಸಿ ಇದು ಮುಗಿದ ನಂತರ ಹೊಸ ಅವಧಿಯೊಂದಿಗೆ DSM ಅನ್ನು ನವೀಕರಿಸಿ ಮತ್ತು ನಂತರ ಸಂಪೂರ್ಣ ವ್ಯಾಯಾಮವನ್ನು ನಿಲ್ಲಿಸಿ ಈಗ ಬ್ಲಾಕ್ ಕಾರ್ಯಗತಗೊಳಿಸು ಅರ್ಥವೇನು ಆದ್ದರಿಂದ ನಾನು ಕಾಲ್ಪನಿಕ ಉದಾಹರಣೆಯನ್ನು ತೆಗೆದುಕೊಳ್ಳಲಿದ್ದೇನೆ ಮತ್ತು ನಂತರ ಬ್ಲಾಕ್ಗಳ ನಿಜವಾದ ಅರ್ಥವೇನು ಎಂದು ನಿಮಗೆ ತೋರಿಸುತ್ತೇನೆ ಇಲ್ಲಿಯವರೆಗೆ ನೀವು ಏನು ನೋಡಿದ್ದೀರಿ ಟೀಯರಿಂಗ್ ಪ್ರಕ್ರಿಯೆ ಏನು ಎಂದು ನಿಮಗೆ ತಿಳಿದಿದೆ ಟೀಯರಿಂಗ್ ಬ್ಲಾಕ್ನೊಳಗಿನ ಅನುಕ್ರಮವನ್ನು ನಿರ್ಧರಿಸಲು ಮಾಡುತ್ತಿದೆ ನೀವು ಅನುಕ್ರಮವನ್ನು ನಿಜವಾಗಿಯೂ ಮೌಲ್ಯಮಾಪನ ಮಾಡಲು ಬಯಸಿದರೆ ನಾನು 2 ರಿಂದ 2 ಚಟುವಟಿಕೆಗಳನ್ನು ಹೊಂದಿದ್ದೇನೆ 2 ಬೈ 2 ಬ್ಲಾಕ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಆಗ ನಾನು 2 ಅನುಕ್ರಮಗಳನ್ನು ಹೊಂದಿರಬಹುದು ನಾನು ಒಂದು ಬ್ಲಾಕ್ನಲ್ಲಿ 3 ಬೈ 3 ಚಟುವಟಿಕೆಯನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ನಂತರ ನಾನು 6 ಅನುಕ್ರಮಗಳನ್ನು ಹೊಂದಿರಬಹುದು ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನೀವು ನಿಜವಾಗಿಯೂ ನೋಡಬೇಕಾಗಬಹುದು ಬ್ಲಾಕ್ಗಳನ್ನು ಸರಿಯಾಗಿ ಮೌಲ್ಯಮಾಪನ ಮಾಡುವುದರ ಅರ್ಥವೇನು ಆದ್ದರಿಂದ ನಾನು ಬಹಳ ಕಾಲ್ಪನಿಕ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ A B ಎರಡು ಚಟುವಟಿಕೆಗಳು A ಅವಧಿ 12 B ಅವಧಿ 8 ಮತ್ತು ನಾನು 0 ಅನ್ನು ಎರಡು ಚಟುವಟಿಕೆಗಳ ನಡುವಿನ ಸಂಬಂಧವಾಗಿ ಬಳಸಿದ್ದೇನೆ A ಮತ್ತು B ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು 0 ಸೂಚಿಸುತ್ತದೆ ಆದ್ದರಿಂದ ನಾನು 0 ಅನ್ನು ಹಾಕಿದ್ದೇನೆ ನೀವು ಅವಧಿಯಲ್ಲಿ ಕನಿಷ್ಠ ಮೌಲ್ಯವನ್ನು ಹೊಂದಲು ಬಯಸಿದರೆ ನೀವು ಪುನರಾವರ್ತನೆಯನ್ನು ತೋರಿಸಲು ಬಯಸಿದರೆ ನೀವು 0 1 ಅಥವಾ ಏನನ್ನಾದರೂ ಹಾಕಬೇಕಾಗಬಹುದು ಇಲ್ಲದಿದ್ದರೆ ನಾನು ಅದನ್ನು 0 ಎಂದು ಇಟ್ಟುಕೊಳ್ಳಬೇಕು ಇದು ಯಾವುದೇ ಸಂಬಂಧವನ್ನು ಸೂಚಿಸುವುದಿಲ್ಲ ಆದ್ದರಿಂದ ಈಗ ಯಾವುದೇ ಸಂಬಂಧವಿಲ್ಲದ ಕಾರಣ ಏನಾಗುತ್ತದೆ ಚಟುವಟಿಕೆ A ಮತ್ತು ಚಟುವಟಿಕೆ B ಅನ್ನು ಸಮಾನಾಂತರವಾಗಿ ಮಾಡಬೇಕು ಇಲ್ಲಿ ಯಾವುದೇ ಪುನರ್ನಿರ್ಮಾಣವಿಲ್ಲದ ಕಾರಣ ಮತ್ತು ಈ ನಿರ್ದಿಷ್ಟ ಬ್ಲಾಕ್ ಚಟುವಟಿಕೆಯ A ಅವಧಿ 12 ಚಟುವಟಿಕೆ B ಅವಧಿ 8 ಈ ಬಾರ್ ಚಾರ್ಟ್ ಅನ್ನು ತೋರಿಸಲು ನಾನು ಬಾರ್ ಚಾರ್ಟ್ ಅನ್ನು ಬಳಸಿದ್ದೇನೆ ಜೊತೆಗೆ ಕೊನೆಯಲ್ಲಿ ನಿಮಗೆ ಇತರ ತಂತ್ರಗಳು ವಿವರಿಸುತ್ತೇನೆ ಆದ್ದರಿಂದ ಈ ನಿರ್ದಿಷ್ಟ ಬ್ಲಾಕ್ನ ಅವಧಿ 12 ವರ್ಷ ಎಂದು ಹೊರಬರುತ್ತಿದೆ ಈಗ ನಾನು ಇನ್ನೊಂದು ಪ್ರಕರಣ ತೆಗೆದುಕೊಳ್ಳುತ್ತೇನೆ ಪುನರ್ನಿರ್ಮಾಣ ಸಂಭವನೀಯತೆ ಏನು ಎಂದು ಈಗ ನಾನು ನಿಮಗೆ ವಿವರಿಸಬೇಕು ಈ ಉದಾಹರಣೆಯೊಂದಿಗೆ ಪುನರ್ನಿರ್ಮಾಣ ಸಂಭವನೀಯತೆ ಏನು ಎಂದು ನಾನು ನಿಮಗೆ ತೋರಿಸುತ್ತೇನೆ ಈಗ ನಾನು ತೆಗೆದುಕೊಂಡ ಅದೇ ಉದಾಹರಣೆ ನಾನು ಇಲ್ಲಿ 1 ಎಂಬ ಮೌಲ್ಯವನ್ನು ಬಳಸಿದ್ದೇನೆ ಆದ್ದರಿಂದ ಯಾವಾಗಲಾದರೂ ಈ X ಅನ್ನು ಮೂಲತಃ X ಎಂದು ಸೂಚಿಸುತ್ತದೆ ಆದ್ದರಿಂದ A ನಿಂದ B ಗೆ ಸಂಬಂಧವಿದೆ ಎಂದು ಇದು ಸೂಚಿಸುತ್ತದೆ ನಾನು ಈ X ಮೌಲ್ಯವನ್ನು 1 ರ ರಿವರ್ಕ್ ಸಂಭವನೀಯತೆ ಮೌಲ್ಯವನ್ನು ಬಳಸಿಕೊಂಡು 1 ರೊಂದಿಗೆ ಬದಲಾಯಿಸುತ್ತಿದ್ದೇನೆ ಆದ್ದರಿಂದ ಈಗ ಮರು ಕೆಲಸ ಏನು ಸಂಭವನೀಯತೆ ಮೌಲ್ಯ A ಬದಲಾವಣೆಯ ಪರಿಣಾಮವಾಗಿ 1 ಇದೆ ಇದು B ಸರಿ ಎಂದು ಪುನರಾವರ್ತಿಸುವ 100 ಪ್ರತಿಶತ ಸಂಭವನೀಯತೆಯನ್ನು ಸೂಚಿಸುತ್ತದೆ ನೀವು A ನಲ್ಲಿ ಮಾಡಿದ ಯಾವುದೇ ಬದಲಾವಣೆಯ ಪರಿಣಾಮವಾಗಿ ನಾನು ಅದನ್ನು ಮತ್ತೆ ಪುನರಾವರ್ತಿಸುತ್ತಿದ್ದೇನೆ B ಯಲ್ಲಿ 100 ಪ್ರತಿಶತದಷ್ಟು ಬಾರಿ ಪುನರಾವರ್ತನೆಯಾಗುತ್ತದೆ ಅದು ಪ್ರತಿ ಬಾರಿ ನೀವು A ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದಾಗ ಸೂಚಿಸುತ್ತದೆ B ಖಂಡಿತವಾಗಿಯೂ ಪುನರಾವರ್ತಿಸುತ್ತದೆ ಏಕೆಂದರೆ ನಾನು 100 ಪ್ರತಿಶತ ಸಂಭವನೀಯತೆ ಮೌಲ್ಯವನ್ನು ಹೊಂದಿದ್ದೇನೆ ಈಗ ನೀವು ಈ 0 ಮೌಲ್ಯವನ್ನು ಇಲ್ಲಿ ನೋಡಿದರೆ B ಯಲ್ಲಿನ ಯಾವುದೇ ಬದಲಾವಣೆಯ ಪರಿಣಾಮವಾಗಿ A ಎಂದಿಗೂ ಪುನರಾವರ್ತಿಸುವುದಿಲ್ಲ ಏಕೆಂದರೆ ನಾನು 0 ಶೇಕಡಾ ಸಂಭವನೀಯ ಮೌಲ್ಯವನ್ನು ನೀಡಿದ್ದೇನೆ ಆದ್ದರಿಂದ ನಾನು 0 ನೀಡುತ್ತಿರುವುದರಿಂದ ಅದು ಎಂದಿಗೂ ಪುನರಾವರ್ತಿಸುವುದಿಲ್ಲ ಎಂದು ಸೂಚಿಸುತ್ತದೆ 1 ಇಂಪ್ಲಿಸ್ 100 ಪ್ರತಿಶತ ಪುನರಾವರ್ತನೆಗಳನ್ನು ಸೂಚಿಸುತ್ತದೆ B ಯಲ್ಲಿನ ಯಾವುದೇ ಬದಲಾವಣೆಯ ಪರಿಣಾಮವಾಗಿ ನಾನು 0 1 ಅನ್ನು ನನ್ನ ಮೌಲ್ಯವಾಗಿ ನೀಡಿದ್ದೇನೆ ಎಂದು ಭಾವಿಸೋಣ ಶೇಕಡಾ 10 ಸಂಭವನೀಯತೆ A ಪುನರಾವರ್ತನೆಯಾಗುತ್ತದೆ B ಬದಲಾವಣೆಯ ಪರಿಣಾಮವಾಗಿ ಅದು 0 2 ಆಗಿದ್ದರೆ A ಪುನರಾವರ್ತನೆಯಾಗುವ 20 ಪ್ರತಿಶತ ಸಂಭವನೀಯತೆ ಇದೆ ಎಂದು ಭಾವಿಸೋಣ ಅದನ್ನು ಹೀಗೆ ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ಈಗ ನಾವು ಈ ಮೂಲಕ ಹೋಗೋಣ ಆದ್ದರಿಂದ ಈಗ ನಾನು ಇಲ್ಲಿ A ಮತ್ತು B ಚಟುವಟಿಕೆಯನ್ನು ಹೊಂದಿದ್ದೇನೆ ಈಗ A ಯ ಅವಧಿ 12 B ಯ ಅವಧಿ 8 ಮತ್ತು ನಾನು ಇಲ್ಲಿ 1 ಮತ್ತು 0 ಇಲ್ಲಿ ಪುನರ್ನಿರ್ಮಾಣ ಸಂಭವನೀಯತೆಯನ್ನು ನೀಡಿದ್ದೇನೆ ಆದ್ದರಿಂದ ಇದು ನಿಜವಾಗಿ ಹೇಗೆ ಮೌಲ್ಯಮಾಪನ ಮಾಡುತ್ತದೆ ಈಗ ಇಲ್ಲಿ X ಮಾರ್ಕ್ ಇರುವುದರಿಂದ ಚಟುವಟಿಕೆ ಮೊದಲ ಮತ್ತು ನಂತರ ಚಟುವಟಿಕೆ B ಏಕೆಂದರೆ ಅವಲಂಬನೆ ಸಂಬಂಧವಿದೆ ಆದ್ದರಿಂದ ಎ B ಕಾರ್ಯಗತಗೊಳಿಸಿದ ನಂತರ ಮತ್ತು ಈಗ ಏನಾಗುತ್ತದೆ ಎಂಬುದು ಇಲ್ಲಿ 0 ಮೌಲ್ಯವಾಗಿದೆ ಆದ್ದರಿಂದ B ನಂತರ ಏನಾಗುತ್ತದೆ A ಎಂದಿಗೂ ಪುನರಾವರ್ತಿಸುವುದಿಲ್ಲ ಏಕೆಂದರೆ ನಾನು 0 ಅನ್ನು ನೀಡಿದ್ದೇನೆ ಆದ್ದರಿಂದ ಏನಾಗುತ್ತದೆ ಎಂದರೆ ಅವಧಿ ನಿಲ್ಲುತ್ತದೆ ಆದ್ದರಿಂದ ಇದನ್ನು ಬ್ಲಾಕ್ ಆಗಿ ನೀಡಿದರೆ A ಮತ್ತು B ಅವಲಂಬಿತ ಚಟುವಟಿಕೆಗಳಲ್ಲಿವೆ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಒಂದು ರೀತಿಯಲ್ಲಿ ಇದು ನನ್ನ ಸಮಾನಾಂತರ ಮರಣದಂಡನೆ ನನ್ನ ಅನುಕ್ರಮ ಮರಣದಂಡನೆಯನ್ನು ತೋರಿಸಲು ಇದು ಪ್ರಾತಿನಿಧ್ಯವಾಗಿದೆ ಈಗ ನಾನು ಸನ್ನಿವೇಶವನ್ನು ಬದಲಾಯಿಸಲಿದ್ದೇನೆ ಈಗ ನಾನು ಏನು ಮಾಡಿದ್ದೇನೆಂದರೆ ನಾನು ಇಲ್ಲಿ 0 ಬರೆದಿದ್ದೇನೆ ಮತ್ತು 1 ಅನ್ನು ಇಲ್ಲಿ ಬರೆದಿದ್ದೇನೆ ಇದು A ಮತ್ತು B ಸಮಾನಾಂತರವಾಗಿದೆ ಎಂದು ಸೂಚಿಸುತ್ತದೆ ಏಕೆಂದರೆ A ಮತ್ತು B ನಡುವೆ ಯಾವುದೇ ಸಂಬಂಧವಿಲ್ಲ ಮತ್ತು ಇದು B ಬದಲಾಗುತ್ತಿರುವ ಪ್ರತಿ ಬಾರಿಯೂ ಸೂಚಿಸುತ್ತದೆ A ಸರಿ ಎಂದು 100 ಪ್ರತಿಶತ ಅವಕಾಶವಿದೆ ನೀವು ಈ ಮಾದರಿಯನ್ನು ಕಾರ್ಯಗತಗೊಳಿಸುತ್ತಿದ್ದರೆ ಏನಾಗುತ್ತದೆ ಎಂಬುದು ಪ್ರತಿ ಬಾರಿಯೂ ನೀವು ಒಂದೇ ಅವಧಿಯನ್ನು ಪಡೆಯುತ್ತೀರಿ ಏಕೆಂದರೆ ಯಾವುದೇ ಸಂಭವನೀಯತೆಯಿಲ್ಲ ಇಲ್ಲಿ A ಅವಧಿಯನ್ನು ನಿಗದಿಪಡಿಸಲಾಗಿದೆ 12 ನಿರ್ಣಾಯಕ ಮೌಲ್ಯ B ಅವಧಿಯನ್ನು ಸಹ 8 ಎಂದು ನೀಡಲಾಗಿದೆ ಮತ್ತು B ಪುನರಾವರ್ತಿಸಿದಾಗ ನೀವು ಈಗಾಗಲೇ A ಪುನರಾವರ್ತನೆಗಳನ್ನು ಹೇಳಿದ್ದೀರಿ ಮತ್ತು A ಗಾಗಿ ಪುನರಾವರ್ತನೆಯ ಅವಧಿಯ ಮಾಹಿತಿಯ ಬಗ್ಗೆ ಏನನ್ನೂ ನೀಡಲಾಗಿಲ್ಲ ಆದ್ದರಿಂದ ಏನಾಗುತ್ತದೆ ಆದ್ದರಿಂದ 12 A ಅದು ಕಾರ್ಯಗತಗೊಳಿಸುತ್ತದೆ ನಂತರ B ಸಹ ಸಮಾನಾಂತರವಾಗಿ ಕಾರ್ಯಗತಗೊಳ್ಳುತ್ತದೆ ಆದ್ದರಿಂದ B ನಂತರ ನಾನು A ಅನ್ನು ಸಮಾನಾಂತರವಾಗಿ ಕಾರ್ಯಗತಗೊಳಿಸುತ್ತಿದ್ದೇನೆ ಮತ್ತು ಅವಧಿ 12 ಆಗಿದೆ ಈಗ ನೀವು ನಿಜವಾಗಿಯೂ ನೋಡಬೇಕಾಗಿರುವುದು ನಾನು ಈಗಾಗಲೇ ನನ್ನ ಚಟುವಟಿಕೆಯನ್ನು ಪೂರ್ಣಗೊಳಿಸಲಿಲ್ಲ ಆದ್ದರಿಂದ ನಾನು ನನ್ನ ಚಟುವಟಿಕೆಯನ್ನು A ಪೂರ್ಣ ಪ್ರಮಾಣದಲ್ಲಿ ಪುನರಾವರ್ತಿಸಬೇಕೇ ಅಥವಾ ನಾನು ಚಟುವಟಿಕೆಯೊಂದಿಗೆ ಅತಿಕ್ರಮಿಸಬಹುದೇ ಅಥವಾ ನಾನು A ಚಟುವಟಿಕೆಗಾಗಿ ಕಾಯಬೇಕು ಮತ್ತು ನಂತರ ನನ್ನ ಚಟುವಟಿಕೆಯನ್ನು ಪುನರಾವರ್ತಿಸಬೇಕು ಆದ್ದರಿಂದ ನೀವು ಹೊಂದಿರುವ ಈ ಎಲ್ಲಾ ಪ್ರಶ್ನೆಗಳು ಅದರೊಂದಿಗೆ ನೀವು ನಿಜವಾಗಿಯೂ ಎಚ್ಚರಿಕೆಯಿಂದ ಮೌಲ್ಯಗಳನ್ನು ರೂಪಿಸಬೇಕು ಮತ್ತು ನಿಮ್ಮ ಚಟುವಟಿಕೆಗಳಿಗೆ ನಿಯಂತ್ರಣ ಹೇಳಿಕೆಗಳನ್ನು ನೀಡಬೇಕು ಇದರಿಂದಾಗಿ ನಿಮ್ಮ ಬಯಕೆಯಂತೆ ಚಟುವಟಿಕೆಗಳು ಕಾರ್ಯನಿರ್ವಹಿಸುತ್ತವೆ ನೀವು ಯಾವುದೇ ನಿಯಂತ್ರಣಗಳನ್ನು ನೀಡದಿದ್ದರೆ ಡೀಫಾಲ್ಟ್ ಏನಾಗುತ್ತದೆ ಇದು ಮರಣದಂಡನೆ ಆಗುತ್ತದೆ ಮರಣದಂಡನೆಯ ಅರ್ಧದಷ್ಟು ಈಗಾಗಲೇ ಇಲ್ಲಿ ವಿಲೀನಗೊಂಡಿರುವುದರಿಂದ ನೀವು ಯೋಚಿಸಿ ನೀವು ಈ ವ್ಯಾಪ್ತಿಯನ್ನು ಹೆಚ್ಚು ಪುನರಾವರ್ತಿಸಬೇಕಾಗಿಲ್ಲ ನಂತರ ನೀವು ಪುನರಾವರ್ತನೆಯ ಅವಧಿಯನ್ನು ಕಡಿತಗೊಳಿಸಬಹುದು ನೀವು ಇಲ್ಲಿ ಏನಾದರೂ ಮಾಡಬಹುದು ಆದ್ದರಿಂದ ನಿಮ್ಮ ಊಹೆಗಳ ಸಂದರ್ಭದಲ್ಲಿ ನೀವು ಅದನ್ನು ಮಾಡಬೇಕಾಗಬಹುದು ಈಗ ನಾವು ಇನ್ನೊಂದು ಪ್ರಕರಣವನ್ನು ಮಾಡೋಣ ಈಗ ನಾನು 1 ಇಲ್ಲಿ ಮತ್ತು 1 ಇಲ್ಲಿ ಮಾಡಿದ್ದೇನೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ 1 ಪ್ರತಿ ಬಾರಿ ಪುನರಾವರ್ತನೆಯಾದಂತೆ B ಪುನರಾವರ್ತನೆಯಾಗುತ್ತದೆ ಪ್ರತಿ ಬಾರಿ B ಪುನರಾವರ್ತಿಸಿದಾಗ A ಸಹ ಪುನರಾವರ್ತಿಸುತ್ತದೆ ಆದ್ದರಿಂದ ಈ ನೆಟ್ವರ್ಕ್ಗೆ ಏನಾಯಿತು ನಾನು ಎರಡು ಬಾರಿ ಮಾತ್ರ ತೋರಿಸಿದ್ದೇನೆಂದರೆ ಅದು ಮಾದರಿಯು ಎರಡರಲ್ಲಿ ಕತ್ತರಿಸುತ್ತಿದೆ ಎಂದಲ್ಲ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂಬುದು ಮಾದರಿಯು ಎಂದಿಗೂ ಸರಿಯಾಗಿ ನಿಲ್ಲುವುದಿಲ್ಲ ಏಕೆಂದರೆ ನಾನು ಚಟುವಟಿಕೆ ಎ ನಂತರ ಚಟುವಟಿಕೆ B ಅನ್ನು ಕಾರ್ಯಗತಗೊಳಿಸುತ್ತಿದ್ದೇನೆ ಏಕೆಂದರೆ ಅದು ಇಲ್ಲಿ 1 ರ ಪರಿಣಾಮವಾಗಿ ಅನುಕ್ರಮವಾಗಿರುತ್ತದೆ ಮತ್ತು B ಪುನರಾವರ್ತನೆಯಾದ ಕೂಡ A ಸಹ ಪುನರಾವರ್ತಿಸುತ್ತದೆ ಏಕೆಂದರೆ ನಾನು ಹೇಳಿದ್ದೇನೆ ಇದು 100 ಪ್ರತಿಶತ ಸಂಭವನೀಯತೆ A ಪುನರಾವರ್ತನೆಯಾದ ಕೂಡ B ಪುನರಾವರ್ತನೆಯಾಗುತ್ತದೆ ಏಕೆಂದರೆ ನಾನು 100 ಪ್ರತಿಶತ ಸಂಭವನೀಯತೆಯನ್ನು ಹೇಳಿದ್ದೇನೆ ಆದ್ದರಿಂದ ಏನಾಗುತ್ತದೆ A B ಮತ್ತೆ ಪುನರಾವರ್ತಿಸುತ್ತದೆ ಈಗ ಮತ್ತು ನಂತರ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎಚ್ಚರಿಕೆಯಾಗಿದೆ ಮಾದರಿ ಸಹ ನಿಲ್ಲುವುದಿಲ್ಲ ನೀವು ಸಿಮ್ಯುಲೇಶನ್ ಮಾದರಿಯಲ್ಲಿ ಕೆಲಸ ಮಾಡುತ್ತಿರಲಿ ಅದು ಎಂದಿಗೂ ನಿಲ್ಲುವುದಿಲ್ಲ ಆದ್ದರಿಂದ ನೀವು ಏನು ಮಾಡಬೇಕು ನಿಮ್ಮ ಪುನರ್ನಿರ್ಮಾಣ ಸಂಭವನೀಯತೆ ಮೌಲ್ಯಗಳಿಗೆ ನೀವು 0 8 ಅನ್ನು ಮೌಲ್ಯವಾಗಿ ನೀಡಬಹುದು ಮತ್ತು ನೀವು ಮೌಲ್ಯವನ್ನು 1 ರಂತೆ ಇಟ್ಟುಕೊಳ್ಳುವಾಗ ಜಾಗರೂಕರಾಗಿರಿ 1 ನಿಮ್ಮ ಮಾದರಿಯನ್ನು ನಿಲ್ಲಿಸುವುದಿಲ್ಲ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಮೌಲ್ಯವನ್ನು 1 ಎಂದು ಇರಿಸಬೇಡಿ ಉದಾಹರಣೆಗೆ ಈ ಸಂದರ್ಭದಲ್ಲಿ ಅದು ಸಂಭವಿಸಬಹುದು ಈಗ ಒಬ್ಬರು ಮಾಡಬಹುದಾದ ಎಲ್ಲಾ ಊಹೆಗಳು ಯಾವುವು ನಾನು ಹೇಳಿದಂತೆ ಒಂದು ಅವಧಿ ಚಟುವಟಿಕೆಗಳು ಪುನರಾವರ್ತನೆಯೊಂದಿಗೆ ಅತಿಕ್ರಮಿಸಿದಾಗ ಸಾಮಾನ್ಯವಾಗಿ ಮಾಹಿತಿ ಹರಿವುಗಳಲ್ಲಿ ಸಂಭವಿಸುವುದಿಲ್ಲ ಆದ್ದರಿಂದ ಪ್ರಾಥಮಿಕವಾಗಿ ಪುನರಾವರ್ತಿತ ಚಟುವಟಿಕೆಗಳ ಅವಧಿಯು ಆರಂಭಿಕ ಚಟುವಟಿಕೆಗಳಂತೆಯೇ ಇರಬೇಕಾಗಿಲ್ಲ ಮತ್ತು ಇತರ ವಿಷಯ ಹೀಗಿದೆ ನಾನು ಕಡಿತಗೊಳಿಸಲು ಬಯಸಿದ್ದೇನೆ ಎಂದು ಭಾವಿಸೋಣ ಬಹುಶಃ ನಾನು ಅರ್ಧ ಅವಧಿಗೆ ಯೋಜಿಸುತ್ತಿದ್ದೇನೆಂದರೆ ಪುನರಾವರ್ತನೆಯ ಅವಧಿ ಮುಂದಿನ ಪ್ರಶ್ನೆಯಲ್ಲಿ ನಾನು ಎಷ್ಟು ಸಮಯದವರೆಗೆ ಪುನರಾವರ್ತನೆ ಮಾಡಬಹುದು ನೈಜ ಪ್ರಪಂಚದ ಅಭ್ಯಾಸದಲ್ಲಿ ನೀವು ಮಾಹಿತಿ ಮತ್ತು ರೇಖಾಚಿತ್ರಗಳಲ್ಲಿನ ಪರಿಷ್ಕರಣೆಗಳನ್ನು ಮಾಡೆಲಿಂಗ್ ಮಾಡುವಾಗ ನೋಡಿದರೆ ರೇಖಾಚಿತ್ರಗಳ ಯಾವುದೇ ಅನುಕ್ರಮವು 10 ಬಾರಿ ಅಥವಾ 20 ಬಾರಿ ಪುನರಾವರ್ತನೆಯಾಗುವುದಿಲ್ಲ ಇದು ಅಷ್ಟೇನೂ 2 ಅಥವಾ 3 ಬಾರಿ ಪುನರಾವರ್ತಿಸುತ್ತದೆ ಆದ್ದರಿಂದ ನೀವು ನಿಯಂತ್ರಣ ಹೇಳಿಕೆಯನ್ನು ಹಾಕಬಹುದು ಇದು ಅವಧಿಯ 1 ದಿನಕ್ಕಿಂತ ಕಡಿಮೆಯಿರಬಾರದು ಅಥವಾ ಅದು 2 3 ಪಟ್ಟು ಕಡಿಮೆಯಿರಬಾರದು ನಂತರ ಮಾದರಿಯು ಪುನರಾವರ್ತನೆಯಲ್ಲಿ ನಿಲ್ಲಬೇಕು ನಿಮ್ಮ ಮಾಡೆಲಿಂಗ್ ಅನ್ನು ನೀವು ಸರಿಯಾಗಿ ಮಾಡುತ್ತಿರುವಾಗ ಈ ಎಲ್ಲಾ ನಿಯಂತ್ರಣ ಹೇಳಿಕೆಗಳನ್ನು ನೀವು ನೀಡಬಹುದು ನಂತರ ನೀವು ಮಾತ್ರ ವಾಸ್ತವಿಕವಾದ ಅವಧಿಯನ್ನು ಪಡೆಯುತ್ತೀರಿ ಆದ್ದರಿಂದ ನಾನು ಅದೇ ಉದಾಹರಣೆಯೊಂದಿಗೆ ಮುಂದುವರಿಯುತ್ತಿದ್ದೇನೆ ಆದ್ದರಿಂದ ವಿನ್ಯಾಸ ಹಂತದಲ್ಲಿ ಬ್ಲಾಕ್ ಮರಣದಂಡನೆಯ ಅರ್ಥವೇನು ನಾವು ಇನ್ನೂ ವಿನ್ಯಾಸ ಹಂತದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಬ್ಲಾಕ್ನ ಅರ್ಥವೇನು ಎಂದು ನಾವು ನಿಜವಾಗಿಯೂ ನೋಡಬೇಕಾಗಿದೆ ಕೊನೆಯ ಉದಾಹರಣೆಯಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ಸಂಖ್ಯೆಗಳನ್ನು ಸರಿಹೊಂದುವ ಅರ್ಥವೇನು ಆದ್ದರಿಂದ ಪ್ರತಿ ಸಂಖ್ಯೆ ಮತ್ತು ವಿಭಿನ್ನ ಸಂಖ್ಯೆಗಳು ಮತ್ತು ವಿಭಿನ್ನ ಸ್ಥಳಗಳು ಅವಧಿ ಇನ್ನೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ನಿಮಗೆ ಹೇಳಿದ್ದೇನೆ ಅದರ ಅರ್ಥವೇನು ಆದ್ದರಿಂದ ಒಬ್ಬನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕನಿಷ್ಟ ಊಹೆಗಳು ಯಾವುವು ಮತ್ತು ವೇಳಾಪಟ್ಟಿ ಅವಧಿಯನ್ನು ಪಡೆಯಲು ಮತ್ತು ಬ್ಲಾಕ್ ಎಕ್ಸಿಕ್ಯೂಶನ್ ನಲ್ಲಿ ನೀವು ಅರ್ಥಮಾಡಿಕೊಳ್ಳಬೇಕಾದ ವಿಷಯಗಳು ಯಾವುವು ಹಾಗಾಗಿ ಪುನರಾವರ್ತನೆಯಲ್ಲಿ ಕೊನೆಯವರೆಗೂ ಮುಂದುವರಿಯುತ್ತದೆ ಎಂದು ನೀವು ಅರ್ಥಮಾಡಿಕೊಂಡ ಕೊನೆಯ ಸ್ಲೈಡ್ನೊಂದಿಗೆ ಈಗ ನಾನು ಅದನ್ನು ಮೌಲ್ಯಮಾಪನ ಮಾಡುತ್ತಿದ್ದೇನೆ ಯಾವುದೇ ಮಿತಿಯಿಲ್ಲ ಇದು ಈ ಇಡೀ ಬ್ಲಾಕ್ನ ಅರ್ಥವಾಗಿದೆ ಈಗ ಏನಾಗುತ್ತದೆ A ಪ್ರಾರಂಭವಾಗುತ್ತದೆ ಏಕೆಂದರೆ ನಾನು ಇದನ್ನು ನನ್ನ ಊಹೆಯಂತೆ ಮಾತ್ರ ಮಾಡಿದ್ದೇನೆ ಏಕೆಂದರೆ ನಾನು ಅನುಕ್ರಮವನ್ನು A ಮತ್ತು B ಎಂದು ನೀಡಿದ್ದೇನೆ ಏಕೆಂದರೆ ಈ ಲಿಂಕ್ಗೆ ಒಂದು ಊಹೆಯಿದೆ ಎಂದು ತಿಳಿದುಬಂದಿದೆ ಅದು ಈ ಲಿಂಕ್ ಆಗಿದೆ ಆದ್ದರಿಂದ ಒಂದು ಊಹೆಯಿದೆ ನನ್ನ ಎಸ್ಎಕ್ಯುಷನ್ ಪ್ರಾರಂಭಿಸುತ್ತೇನೆ ಆದ್ದರಿಂದ A ಮೊದಲು ಮುಂದಿನ B ಮತ್ತು ನಂತರ A ಪುನರಾವರ್ತನೆ B ಪುನರಾವರ್ತನೆ ಮೊದಲ ಬಾರಿಗೆ A ಪುನರಾವರ್ತನೆ B ಪುನರಾವರ್ತನೆ ಎರಡನೇ ಬಾರಿಗೆ ಪ್ರಾರಂಭವಾಗುತ್ತಿದೆ ಮತ್ತು ಇದು ಕೊನೆಯವರೆಗೂ ಮುಂದುವರೆಯುತ್ತದೆ ಅದು ಅರ್ಥವಾಗಿದೆ ಈಗ ನಾನು ಚಟುವಟಿಕೆಗಳಿಗೆ ಒಂದೇ ಅವಧಿಯನ್ನು ನೀಡುತ್ತಿದ್ದೇನೆ ಮತ್ತು ಈಗ ಏನಾಗುತ್ತದೆ ಎಂದರೆ 0 ಮತ್ತು 1 ಕ್ಕಿಂತ ಅವಲಂಬನೆ ಸಂಬಂಧಗಳಲ್ಲಿ ಸ್ವಲ್ಪ ಮೌಲ್ಯವಿದೆಯೇ ಎಂದು ನಾನು ನಿಮಗೆ ಹೇಳಿರುವ ಈ ಸಂದರ್ಭಗಳಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಏನು ಎಂದು ನಾನು ನೋಡಲಿದ್ದೇನೆ ಆದ್ದರಿಂದ ಅನುಕ್ರಮ ಸಂಬಂಧದ ಕಾರಣದಿಂದಾಗಿ ನೀವು ಕನಿಷ್ಟ 12 ಮತ್ತು 8 ರ ಅವಧಿಯನ್ನು ಪಡೆಯುತ್ತೀರಿ ಮತ್ತು ಗರಿಷ್ಠವು ತುಂಬಾ ವಿಪರೀತವಾಗಿದೆ ಈಗ ಕೆಲವು ಊಹೆಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ನಾನು ಏನು ಮಾಡಿದ್ದೇನೆಂದರೆ ಮೊದಲನೆಯದು ಚಟುವಟಿಕೆಗಳ ಪುನರಾವರ್ತನೆಗಳು ನಾನು ಹೇಳಿದ್ದೇನೆಂದರೆ ಇದು ಮೂಲ ಅವಧಿಯ ಅರ್ಧದಷ್ಟು ಮಾತ್ರ ತೆಗೆದುಕೊಳ್ಳುತ್ತದೆ ಮತ್ತು ನಿಲ್ಲುತ್ತದೆ ಅಥವಾ ಅವಧಿಯ 3 ಸುತ್ತುಗಳು ಅದು ಒಂದು ವೇಳೆ ಹೀಗಿದ್ದರೆ ಇದು ನನ್ನ ಅವಧಿ ಆದ್ದರಿಂದ ಇದು ಅಷ್ಟೇನೂ 1010 20 ಅಲ್ಲ ಮತ್ತು ಇದು 20 ಆದ್ದರಿಂದ 40 ನನ್ನ ಸಂಪೂರ್ಣ ಬ್ಲಾಕ್ನ ಅವಧಿಯಾಗಿದೆ ಇದು ನಿಮ್ಮ ಮಾದರಿಯಲ್ಲಿ ನೀವು ನೀಡಿದ ಊಹೆಯಾಗಿದ್ದರೆ ಮತ್ತು ನೀವು ಯಾವುದೇ ಸಂಭವನೀಯ ಮೌಲ್ಯವನ್ನು ಮಾಡುತ್ತಿದ್ದೀರಿ ನೀವು 0 ರಿಂದ 0 9 ಅಥವಾ ಯಾವುದೋ ನಡುವೆ ಎಲ್ಲಿಂದಲಾದರೂ X ನ ಸಂಭವನೀಯತೆ ಮೌಲ್ಯವನ್ನು ನೀಡುತ್ತಿರುವಿರಿ ಮತ್ತು ನೀವು 0 ರಿಂದ 0 9 ರವರೆಗೆ ಏನನ್ನಾದರೂ ನೀಡಿದರೆ ಏನಾಗುತ್ತದೆ ನಿಮ್ಮ ಮಾದರಿ 20 ಎಂದು ಕರೆಯಲ್ಪಡುವ ಮೌಲ್ಯ ಮತ್ತು ಗರಿಷ್ಠ ಮೌಲ್ಯದ ನಡುವೆ 40 ಆಂದೋಲನಗೊಳ್ಳುತ್ತದೆ ಏಕೆಂದರೆ ನಾನು ಇಲ್ಲಿ ನಿಯಂತ್ರಣ ಹೇಳಿಕೆಯನ್ನು ನೀಡಿದ್ದೇನೆ ಆದ್ದರಿಂದ ಅದಕ್ಕಾಗಿಯೇ ಏನಾಗುತ್ತದೆ ಎಂದರೆ ನಿಮಗೆ ಬೇಕಾದರೆ ಇಂಟರ್ಪೋಲೇಷನ್ ಅಥವಾ ಏನನ್ನಾದರೂ ಹಾಕಬಹುದು ಮತ್ತು ಸಿಮ್ಯುಲೇಶನ್ನಲ್ಲಿ ಅದನ್ನು ಮಾಡಲು ನಿಮಗೆ ಅನುಕೂಲಕರವಾಗಿಲ್ಲದಿದ್ದರೆ ನೀವು ಮಧ್ಯಂತರ ಮೌಲ್ಯಗಳನ್ನು ಹಸ್ತಚಾಲಿತವಾಗಿ ಪಡೆಯಬಹುದು ಆದ್ದರಿಂದ ಈಗ ನೀವು ಮಾಡಬೇಕಾದ ಊಹೆಗಳು ಯಾವುವು ನಿಜವಾಗಿಯೂ ನೀವು ಇದನ್ನು ಮಾಡಲು ಬಯಸಿದರೆ ಎರಡನೆಯ ಪುನರಾವರ್ತನೆಗಳು ಸಹ ಇದು ಹಿಂದಿನ ಪುನರಾವರ್ತನೆಗಳ ಅರ್ಧದಷ್ಟು ಎಂದು ನೀವು ಹೇಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದು 2 ಆಗಿರಬಹುದು ಅದು 3 ಮತ್ತು 2 ಆಗಿರಬಹುದು ಮುಂದಿನ ಸುತ್ತಿನಲ್ಲಿ ಅದು 1 5 ಆಗಿರಬಹುದು ಮತ್ತು ಇದು 1 ಆಗಿರಬಹುದು ಮತ್ತು 1 ಕ್ಕಿಂತ ಕಡಿಮೆ ಮೌಲ್ಯಗಳನ್ನು ಸಹ ಪರಿಗಣಿಸಲಾಗುವುದಿಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ ಇದು ಏನಾಗುತ್ತದೆ ಎಂಬುದು ಇಲ್ಲಿ ನಿಲ್ಲುತ್ತದೆ ಏಕೆಂದರೆ 1 5 ರ ಅರ್ಧದಷ್ಟು 0 75 ಆಗಿರುತ್ತದೆ ಮತ್ತು ನೀವು ಅದನ್ನು ಮೀರಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಮಾದರಿ ಆ ಸ್ಥಳದಲ್ಲಿ ನಿಲ್ಲುತ್ತದೆ ಮಾದರಿ ಪ್ರಾತಿನಿಧ್ಯಗಳ ಪ್ರಕಾರ ನೀವು ರೂಪಿಸುವ ಯಾವುದೇ ರೀತಿಯಲ್ಲಿ ನೀವು ಊಹೆಗಳನ್ನು ನೀಡಬಹುದು ಈಗ ನಾನು ವಿಭಿನ್ನ XY ಪ್ಲಾಟ್ಗಳಿಗಾಗಿ ತೋರಿಸಿದ್ದೇನೆ ಆದರೆ ಇಲ್ಲಿ ಅವಧಿಯ ಮೇಲೆ ಯಾವುದೇ ನಿಯಂತ್ರಣವಿಲ್ಲ ಅದಕ್ಕಾಗಿಯೇ ನಾನು 55 ಮತ್ತು ಎಲ್ಲಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು ಪಡೆದುಕೊಂಡಿದ್ದೇನೆ ಇಲ್ಲದಿದ್ದರೆ ನೀವು ಆ ಮೌಲ್ಯಗಳ ನಡುವೆ ಪಡೆಯುತ್ತೀರಿ ಈ ಸಂದರ್ಭದಲ್ಲಿ ನಾನು ಏನನ್ನೂ ಸರಿಯಾಗಿ ತೋರಿಸಿಲ್ಲ ಆದ್ದರಿಂದ X ನ ಮೌಲ್ಯವು 0 ಆಗಿದ್ದರೆ X ನ ಮೌಲ್ಯ ನಾನು ಅದನ್ನು 0 ಎಂದು ನೀಡುತ್ತಿದ್ದೇನೆ ಮತ್ತು Y ಮೌಲ್ಯವು ನಿರಂತರವಾಗಿ 1 ರಂತೆ ಇಟ್ಟುಕೊಂಡಿದೆ ಇದು A ಮತ್ತು B ನಡುವೆ ಬಲವಾದ ಸಂಬಂಧವಿದೆ ಎಂದು ಸೂಚಿಸುತ್ತದೆ ಮತ್ತು ಅದು ಅಲ್ಲಿಯೇ ನಾನು ಆ ಸಂಬಂಧವನ್ನು ತೆಗೆದುಹಾಕಿಲ್ಲ ಮತ್ತು B ಟು A ವಾಸ್ತವವಾಗಿ ಒಂದು ಸಂಬಂಧವಾಗಿದ್ದು ಅದನ್ನು ತೆಗೆದುಹಾಕಬಹುದು ಅಥವಾ ನಿರ್ಲಕ್ಷಿಸಬಹುದು ಆದ್ದರಿಂದ ನಾನು ಇದನ್ನು 1 ಎಂದು ಉಳಿಸಿಕೊಂಡಿದ್ದೇನೆ ಆದ್ದರಿಂದ ಪ್ರತಿ ಬಾರಿ A ಪುನರಾವರ್ತನೆಯಾಗುತ್ತದೆ ಮತ್ತು ನಂತರ B ಪುನರಾವರ್ತನೆಯಾಗುತ್ತದೆ X ಮೌಲ್ಯವು 0 ಆಗಿದ್ದರೆ ಅದು ಕೇವಲ 20 ಕ್ಕೆ ನಿಲ್ಲುತ್ತದೆ X ನ ಮೌಲ್ಯವು 0 2 ಆಗಿದೆ ನಂತರ ಅದು ಕೆಲವು ಸುತ್ತುಗಳವರೆಗೆ ಪುನರಾವರ್ತಿಸುತ್ತದೆ ಅದರ ಅರ್ಥವೇನೆಂದರೆ ನಾನು 100 ರನ್ಗಳನ್ನು ಸಿಮ್ಯುಲೇಶನ್ನಲ್ಲಿ ಮಾಡುತ್ತಿದ್ದೇನೆ ಎಂದು ಭಾವಿಸೋಣ 20 ಪ್ರತಿಶತದಷ್ಟು ಸಮಯವು ಪುನರಾವರ್ತನೆಯಾಗುತ್ತದೆ ಮತ್ತು 80 ಶೇಕಡಾ 80 ರನ್ಗಳು ಸರಿಯಾಗಿ ನಡೆಯುತ್ತವೆ 20 ರನ್ಗಳಲ್ಲಿ A ಪುನರಾವರ್ತನೆಯಾಗುತ್ತದೆ ಮತ್ತು ಅವಧಿ 6 ಅಥವಾ ನಿಮ್ಮಂತೆಯೇ ಇರುತ್ತದೆ ಮತ್ತು ಉಳಿದ 80 ಸುತ್ತುಗಳಲ್ಲಿ ಏನಾಗುತ್ತದೆ ಎಂಬುದು A ಪುನರಾವರ್ತಿಸುವುದಿಲ್ಲ ಅದು ಇದರ ಅರ್ಥ ನೀವು ಹಾಗೆ ಓಡುತ್ತಿದ್ದರೆ ನಿಮ್ಮ ಅವಧಿ 24 ರಷ್ಟಿದೆ ನೀವು ಈ ಮೌಲ್ಯವನ್ನು 0 4 ಎಂದು ಬದಲಾಯಿಸುತ್ತಿದ್ದರೆ ಅದು 27 ಆಗಿದೆ ಆದ್ದರಿಂದ ಸಂಭವನೀಯತೆಯ ಮೌಲ್ಯದ ಹೆಚ್ಚಳದೊಂದಿಗೆ ನೀವು ಏನನ್ನಾದರೂ ಅರ್ಥಮಾಡಿಕೊಳ್ಳಬಹುದು ಕಾಲಾವಧಿಯಲ್ಲಿ ಹೆಚ್ಚುತ್ತಿರುವ ಇದರ ಅರ್ಥವೇನು ಇದರರ್ಥ ವಾಸ್ತವವಾಗಿ ಮೌಲ್ಯ B ಮತ್ತು A ನಡುವಿನ ಸಂಬಂಧ ಅದರ ಬಲವನ್ನು ಅವಧಿಯೊಂದಿಗೆ ವ್ಯಾಖ್ಯಾನಿಸಲಾಗಿದೆ 4 ಸಂಭವನೀಯತೆ ಇದೆ ಎಂದು ನಾನು ಹೇಳುತ್ತಿರುವಾಗ ನೀವು ಬಹಳ ಬಲವಾದ ಊಹೆಯನ್ನು ಮಾಡಿದ್ದೀರಿ ಅದು B ಯಲ್ಲಿ ಬದಲಾವಣೆಯಾದಾಗಲೆಲ್ಲಾ ಸೂಚಿಸುತ್ತದೆ 40 ಪ್ರತಿಶತದಷ್ಟು ಸಮಯವು ಪುನರಾವರ್ತನೆಯಾಗುತ್ತದೆ ಇದು ಶಕ್ತಿ ನಿಜವಾಗಿಯೂ 0 2 ಅಥವಾ 0 ಮತ್ತು ಏನಾದರೂ ದೊಡ್ಡದಾಗಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ಪುನರಾವರ್ತನೆಗಳು ಸಂಭವಿಸುವ ನಿರೀಕ್ಷೆಯಿದೆ 8 ಅಥವಾ ಯಾವುದನ್ನಾದರೂ ಟಿಯರ್ ಗುರುತು ಮುರಿದಾಗ ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ನನ್ನ ಅವಧಿಗಳು ಈಗ ತದನಂತರ ಪುನರಾವರ್ತನೆಯಾಗುತ್ತವೆ ಮತ್ತು ನನ್ನ ಆರಂಭಿಕ ಅವಧಿಗಳಿಗಾಗಿ ನಾನು 50 ಮತ್ತು 60 ರ ಹತ್ತಿರ ಏನನ್ನಾದರೂ ಪಡೆಯಬಹುದು ಮತ್ತು 12 ಮತ್ತು 8 ಸರಿ ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಸಾಧ್ಯವಾದಷ್ಟು ಪುನರ್ನಿರ್ಮಾಣ ಸಂಭವನೀಯತೆ ಮೌಲ್ಯಗಳಲ್ಲಿ ಹೆಚ್ಚಿನ ಮತ್ತು ಮೌಲ್ಯವನ್ನು ಹೊಂದಿರುವ ಗುರುತು ಒಡೆಯುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಈಗ ಅದೇ ಪ್ರಕರಣವನ್ನು ನಾನು ಮತ್ತೆ ತೋರಿಸಿದ್ದೇನೆ ಇದರಲ್ಲಿ ಎರಡೂ ಸಂಬಂಧಗಳು ಸಮಾನವಾಗಿ ಬದಲಾಗುತ್ತಿವೆ ಆದ್ದರಿಂದ X 0 ಆಗಿದ್ದರೆ Y 0 ಆಗಿರುತ್ತದೆ ಆದ್ದರಿಂದ ಇದು ಸಂಬಂಧವು ಸಮಾನಾಂತರವಾಗಿರುತ್ತದೆ ಎಂದು ಸೂಚಿಸುತ್ತದೆ ಈ ಬದಲಾವಣೆಗೆ ಕ್ಷಮಿಸಿ ಆದ್ದರಿಂದ ಇದು ಈಗ 12 ನಂತರ X 0 2 ಆಗಿರುತ್ತದೆ ಇದು ಮೊದಲ ಸಂಬಂಧ ಇನ್ನೂ ಇದೆ ಎಂದು ಸೂಚಿಸುತ್ತದೆ ಮತ್ತು ನಂತರ 0 2 ಮತ್ತು 0 2 ರ ಪುನರ್ನಿರ್ಮಾಣ ಸಂಭವನೀಯತೆ ಇರುತ್ತದೆ ಆದ್ದರಿಂದ ಇದು 21 1 ನಂತರ 0 4 0 4 ಆಗಿರುತ್ತದೆ ಆದ್ದರಿಂದ ಅವಲಂಬನೆಯ ಸಂಬಂಧಗಳ ಬಲವು ಹೆಚ್ಚುತ್ತಿರುವಾಗ ನೀವು ಸಹ ಇಲ್ಲಿ ನೋಡುತ್ತೀರಿ ನೀವು ಹೆಚ್ಚುತ್ತಿರುವ ಮಾದರಿಯನ್ನು ಸಹ ಪಡೆಯುತ್ತೀರಿ ಈಗ ನೀವು ನೋಡಿದರೆ ನಾನು ನಿಮಗೆ ಮಾದರಿಯನ್ನು ವಿವರಿಸುತ್ತೇನೆ ಆದ್ದರಿಂದ ಇದು 1 ರಂತೆ ದೊಡ್ಡದಾಗಿದ್ದರೆ ಅಥವಾ ಅದು ಏನೇ ಇರಲಿ ನಿಮಗೆ ಅಷ್ಟೊಂದು ಪರಿಣಾಮ ಬೀರುವುದಿಲ್ಲ ಈ X ಮಾರ್ಕ್ ಸಂಬಂಧವು ತುಂಬಾ ಕಡಿಮೆಯಾಗಿರಬೇಕು ಆಗ ನಿಮಗೆ ಕಡಿಮೆ ಪುನರ್ನಿರ್ಮಾಣ ಮಾತ್ರ ಇರುತ್ತದೆ ಈ ಸಂಬಂಧ Y ಎನ್ನು X ಗೆ ಹೋಲಿಸಿದರೆ ಹೆಚ್ಚು ನೀವು X ಗಿಂತ ಹೆಚ್ಚಿನ ಅವಧಿಯನ್ನು ಪಡೆಯುತ್ತೀರಿ ಮತ್ತು Y ಹೆಚ್ಚು ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ನೀವು ಎರಡೂ ಮೌಲ್ಯಗಳನ್ನು 1 ಕ್ಕೆ ಹತ್ತಿರದಲ್ಲಿದ್ದರೆ ಅಥವಾ ಏನಾಗಬಹುದು ಎಂಬುದು ಮಾದರಿಯು ಸಹ ನಿಲ್ಲುವುದಿಲ್ಲ ಇದು ಚಾಲನೆಯಲ್ಲಿ ಮುಂದುವರಿಯುತ್ತದೆ ಏಕೆಂದರೆ ಪ್ರತಿ ಬಾರಿಯೂ ಎರಡೂ ಚಟುವಟಿಕೆಗಳು ಸರಿಯಾಗಿ ಪುನರಾವರ್ತನೆಯಾಗುತ್ತವೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಮಾಹಿತಿ ಹರಿವುಗಳಲ್ಲಿ ಕೆಲಸ ಮಾಡುವಾಗ ನೀವು ನಿಯಂತ್ರಣ ಹೇಳಿಕೆಯನ್ನು ಹೊಂದಿರಬೇಕು ನಾನು ನಿರ್ಮಾಣ ಹಂತದಲ್ಲಿ ಡಿಎಸ್ಎಂ ಉದಾಹರಣೆಯನ್ನು ಬಳಸಲು ಬಯಸಿದರೆ ಊಹಿಸಿಕೊಳ್ಳಿ ಆದ್ದರಿಂದ ಏನಾಗುತ್ತದೆ ಮತ್ತು ಬದಲಾವಣೆಗಳು ಯಾವುವು ಆದ್ದರಿಂದ ಒಂದು ಅನುಕ್ರಮವನ್ನು ಕಾರ್ಯಗತಗೊಳಿಸಲು ಎರಡು ಮಾರ್ಗಗಳಿವೆ ಎಂದು ಸಂಶೋಧಕರು ಗುರುತಿಸಿದ್ದಾರೆ ಒಂದನ್ನು ಮೂಲಭೂತ ಅನುಕ್ರಮ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಮರಣದಂಡನೆ ಅನುಕ್ರಮ ಎಂದು ಕರೆಯಲಾಗುತ್ತದೆ ಈಗ ಏನೂ ಇಲ್ಲದ ಮೂಲ ಅನುಕ್ರಮ ಆದರೆCನಂತರ A ಮತ್ತುEಸಮಾನಾಂತರವಾಗಿರುತ್ತವೆ ನಂತರ F ಚಟುವಟಿಕೆ ಮತ್ತು B ಚಟುವಟಿಕೆ ಏಕೆಂದರೆ ಇದು ಸಮಾನಾಂತರವಾಗಿರುತ್ತದೆ ಮತ್ತು ನಂತರ ಚಟುವಟಿಕೆ C ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ ಇದು ಮೂಲ ಅನುಕ್ರಮ ಇದು ನೀವು ಎಲ್ಲಿಂದ ಪಡೆಯುತ್ತೀರಿ ನೀವು ಟೀಯರಿಂಗ್ ಪ್ರಕ್ರಿಯೆಯನ್ನು ಮುಗಿಸಿದ ತಕ್ಷಣ ಇದು ಮರಣದಂಡನೆ ಮತ್ತು ಈ ಸಂಪೂರ್ಣ ಯೋಜನೆಗೆ ಮೂಲ ಅನುಕ್ರಮ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ ಈಗ ಅದನ್ನು ಕರೆಯಲಾಗುವ ಮರಣದಂಡನೆ ಅನುಕ್ರಮ ಎಂದರೇನು ಮರಣದಂಡನೆ ಅನುಕ್ರಮವೆಂದರೆ ನಾನು ಮೊದಲು ನನ್ನ CAEF ಅನ್ನು ಕಾರ್ಯಗತಗೊಳಿಸಲು ಮತ್ತು ನನ್ನ CAEF ಅನ್ನು ಪುನರಾವರ್ತಿಸಲು ಹೋಗುವ ಕ್ರಮ ನಿಮ್ಮ ಮರಣದಂಡನೆ ಅನುಕ್ರಮಗಳನ್ನು ನೀವು ಸರಿಯಾಗಿ ಕೆಲಸ ಮಾಡುತ್ತಿರುವಾಗ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಹಾಗೆ ಮಾಡಲು ಹಲವು ಮಾರ್ಗಗಳಿವೆ ಎರಡು ವಿಧಾನಗಳನ್ನು ಇಲ್ಲಿ ವಿವರಿಸಲಾಗಿದೆ ಒಂದು ನಿಧಾನವಾಗಿರುತ್ತದೆ ಮತ್ತು ಒಂದು ವೇಗವಾಗಿರುತ್ತದೆ ಆದ್ದರಿಂದ ತಂತ್ರವು ಸೂಚಿಸುವ ನಿಧಾನ ಏನು ಆದ್ದರಿಂದ C ನಂತರ ನಾನು ನನ್ನ A ಅನ್ನು ಪ್ರಾರಂಭಿಸಬಹುದು ಆದರೆ ನನ್ನ C ಅನ್ನು ಪುನರಾವರ್ತಿಸಲು ಮತ್ತು ಪರಿಶೀಲಿಸಲು ನನಗೆ ಒಂದು ಆಯ್ಕೆ ಇದೆ ಆದರೆ ನಾನು ಮಾಡಲು ಬಯಸುವುದಿಲ್ಲ ಏಕೆಂದರೆ C ಚಟುವಟಿಕೆಯನ್ನು ಹಲವಾರು ಬಾರಿ ಪುನರಾವರ್ತಿಸಲು ನಾನು ಬಯಸುವುದಿಲ್ಲ ನನ್ನ ಚಟುವಟಿಕೆ F ಗಾಗಿ ನಾನು ಕಾಯಲಿದ್ದೇನೆ F ನಿಂದ ಮಾಹಿತಿಯು ಸಹ ಬರಲಿ ನನ್ನ A ಮತ್ತು F ಅನ್ನು ಪರೀಕ್ಷಿಸಲು ನನಗೆ ಅವಕಾಶ ಮಾಡಿಕೊಡಿ ಮತ್ತು ನಂತರ ನಾನು C ಅನ್ನು ಪುನರಾವರ್ತಿಸುತ್ತೇನೆ ಅದು ಕೂಡ ಸರಿ ಆದ್ದರಿಂದ ನಾನು ಏನು ಮಾಡುತ್ತೇನೆ ನಾನು ನನ್ನ A ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತೇನೆ ನಂತರ ನನ್ನEಅನ್ನು ಸಮಾನಾಂತರವಾಗಿ ಕಾರ್ಯಗತಗೊಳಿಸುತ್ತೇನೆ ಏಕೆಂದರೆ ಇಲ್ಲಿ F ಅವಲಂಬಿತ ಸಂಬಂಧವಿಲ್ಲ F ಒಮ್ಮೆ ನಾನು ಮಾಡಿದ ನಂತರ ಇಡೀ ಬ್ಲಾಕ್ನ ಎರಡನೇ ಬಾರಿ ಪುನರಾವರ್ತನೆ ಸಂಭವಿಸುತ್ತದೆ ಏಕೆಂದರೆ ಇದು ನಿಧಾನಗತಿಯ ಮರಣದಂಡನೆಯ ಪ್ರಕ್ರಿಯೆಯಾಗಿದೆ ನಿಧಾನವಾಗಿ ನಾನು ಈಗ ಪ್ರತಿ ಬಾರಿ ಹೆಚ್ಚು ಪುನರಾವರ್ತಿಸಲು ಬಯಸುವುದಿಲ್ಲ ಮತ್ತು ನಂತರ ಹೊಸ ಮಾಹಿತಿ ಬಂದ ತಕ್ಷಣ ಎಲ್ಲಾ ಚಟುವಟಿಕೆ ಮರಣದಂಡನೆಯಿಂದ ಎಲ್ಲಾ ಮಾಹಿತಿಗಳು ಬರುವವರೆಗೆ ನಾನು ಕಾಯುತ್ತೇನೆ ನಂತರ ನನ್ನ ಪುನರಾವರ್ತನೆಗಳನ್ನು ಪ್ರಾರಂಭಿಸುತ್ತೇನೆ ಈ ರೀತಿ ಪುನರಾವರ್ತನೆ 1 ಪ್ರಾರಂಭವಾಗುತ್ತದೆ ಅದೇ ರೀತಿಯಲ್ಲಿ ಪುನರಾವರ್ತನೆ 2 ಪ್ರಾರಂಭವಾಗುತ್ತದೆ ಮತ್ತು ಆದ್ದರಿಂದ ಮುಂದುವರೆಯುತ್ತದೆ ಈಗ ನನ್ನ ವೇಗದ ತಂತ್ರ ಏನು ಆದ್ದರಿಂದ ಇದನ್ನು ಇಲ್ಲಿ ತೋರಿಸಿರುವಂತೆ ಈಗ ಒಮ್ಮೆ ಚಟುವಟಿಕೆಗಳು ಮುಗಿದ ನಂತರ ನನ್ನ ಚಟುವಟಿಕೆ B ಮತ್ತು C ಮರಣದಂಡನೆಯನ್ನು ಕೊನೆಯಲ್ಲಿ ಮಾಡುತ್ತೇನೆ ಅದು ನಿಧಾನವಾಗಿದೆ ಏನಾಗುತ್ತದೆ ಎಂದು ವೇಗವಾಗಿ ನನ್ನ ಚಟುವಟಿಕೆ A ಮುಗಿದ ತಕ್ಷಣ ನಾನು ನನ್ನCಅನ್ನು ಪುನರಾವರ್ತಿಸಲು ಪ್ರಾರಂಭಿಸುತ್ತೇನೆ ಮತ್ತು ಬ್ಲಾಕ್ನೊಳಗಿನ ನನ್ನ ಚಟುವಟಿಕೆಗಳನ್ನು ಮೊದಲ ಬಾರಿಗೆ ಮಾಡಿದ ನಂತರ ನಾನು ನನ್ನ ಚಟುವಟಿಕೆ B D ಅನ್ನು ಪುನರಾವರ್ತಿಸಲು ಪ್ರಾರಂಭಿಸುತ್ತೇನೆ ಆದ್ದರಿಂದ ಬ್ಲಾಕ್ನ ಹೊರಗೆ ನಾನು ಪುನರಾವರ್ತಿಸಲು ಪ್ರಾರಂಭಿಸುತ್ತೇನೆ ಮತ್ತು ಕಾರ್ಯಗತಗೊಳಿಸುವುದು ಪ್ರತಿಯೊಂದು ಸಮಯದಲ್ಲೂ ಏನಾಗುತ್ತದೆ ನಾನು ಬ್ಲಾಕ್ನ ಹೊರಗೆ ನನ್ನ ಚಟುವಟಿಕೆಗಳನ್ನು ಪುನರಾವರ್ತಿಸುತ್ತಿದ್ದೇನೆ ಆದ್ದರಿಂದ ಇದು ಮಾಹಿತಿ ಹರಿವಿನ ಕಾರ್ಯವಿಧಾನವಾಗಿದೆ ಇದು ಸೂಚಿಸುತ್ತದೆ ಮತ್ತು ಮಾಹಿತಿ ಬರುತ್ತಿದ್ದಂತೆ ನೀವು ಕಾರ್ಯಗತಗೊಳಿಸುತ್ತಲೇ ಇರುತ್ತೀರಿ ಮತ್ತು ಮಾಹಿತಿಯನ್ನು ಇತರ ಎಲ್ಲ ತಂಡಗಳಿಗೆ ರವಾನಿಸುತ್ತೀರಿ ತದನಂತರ ಅವರು ಆ ಚಟುವಟಿಕೆಗಳನ್ನು ಮಾಡುತ್ತಿದ್ದರೆ ಅವರು ಈ ಮೌಲ್ಯವನ್ನು ಸಹ ಪರಿಶೀಲಿಸಬಹುದು ಮತ್ತು ದೋಷಗಳು ಊಹೆಗಳನ್ನು ಕಡಿಮೆ ಮಾಡಬಹುದು ಈ ಸಂದರ್ಭದಲ್ಲಿ ನೀವು ವಿನ್ಯಾಸ ಹಂತದಲ್ಲಿ ಕೆಲಸ ಮಾಡುತ್ತಿದ್ದರೆ ಪುನರಾವರ್ತನೆಗಳು ಹೆಚ್ಚು ಆಗಿರಬಹುದು ನೀವು ರೇಖಾಚಿತ್ರಗಳಲ್ಲಿ ಹೆಚ್ಚಿನ ಆವೃತ್ತಿಗಳನ್ನು ಹೊಂದಿರಬಹುದು ವಿನ್ಯಾಸ ಕಾರ್ಯವಿಧಾನಗಳಲ್ಲಿ ನೀವು ಹೆಚ್ಚಿನ ಆವೃತ್ತಿಗಳನ್ನು ಹೊಂದಿರಬಹುದು ಆದರೆ ಇನ್ನೂ ನೀವು ಸಂಪೂರ್ಣ ವಿನ್ಯಾಸ ಹಂತಕ್ಕೆ ಕಡಿಮೆ ಅವಧಿಯನ್ನು ಹೊಂದಿರಬಹುದು ಅದು ಕೂಡ ಸಂಭವಿಸಬಹುದು ಆದರೆ ಅದೇ ಪರಿಕಲ್ಪನೆಯನ್ನು ನಿಧಾನಗತಿಯ ವೇಗದ ಪರಿಕಲ್ಪನೆಯನ್ನು ನಿರ್ಮಾಣ ಹರಿವಿನಲ್ಲಿ ಇಡುತ್ತೇನೆ ಅದು ಹೇಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾನು ಭೂಮಿಯ ಚಲಿಸುವ ಕಾರ್ಯಾಚರಣೆಯನ್ನು ಹೊಂದಿದ್ದೇನೆ ಈ ಸ್ಲೈಡ್ ನಿಮಗೆ ನೆನಪಿದೆ ಎಂದು ನಾನು ಭಾವಿಸುತ್ತೇನೆ ಇದು ನಾನು ಉಪನ್ಯಾಸದ ಮೊದಲ ಮತ್ತು ಎರಡನೆಯ ತರಗತಿಯಲ್ಲಿ ಹೇಳಿ ಕೊಟ್ಟಿದ್ದೇನೆ ನಾನು ಭೂ ಚಲಿಸುವ ಕಾರ್ಯಾಚರಣೆಯನ್ನು ಹೊಂದಿದ್ದೇನೆ ಆದ್ದರಿಂದ ಇದು ನನ್ನ ಸೈಕಲ್ ಹರಿವು ಈ ಉದಾಹರಣೆ ಏನು ಎಂದು ನಿಮಗೆ ತಿಳಿದಿದೆ ನಾನು ಇಲ್ಲಿ ಚಟುವಟಿಕೆಗಳನ್ನು ಮಾತ್ರ ರೂಪಿಸಲು ಹೋಗುತ್ತಿದ್ದರೆ ಎಷ್ಟು ಚಟುವಟಿಕೆಗಳನ್ನು ಲೋಡ್ ಮಾಡುವುದು ಎಳೆಯುವುದು ಡಂಪಿಂಗ್ ಮಾಡುವುದು ಮತ್ತು ಹಿಂತಿರುಗುವುದು ಎಂದು ನಾನು ತಿಳಿದುಕೊಳ್ಳಬೇಕಾದರೆ ಈಗ ನಾನು ಎಲ್ಲಿ ಚಕ್ರವನ್ನು ಹೊಂದಿದ್ದೇನೆ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ನಾಲ್ಕು ಚಟುವಟಿಕೆಗಳು ಲಭ್ಯವಿದೆ ಮತ್ತು ನೀವು ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಈ ನಾಲ್ಕು ಚಟುವಟಿಕೆಗಳು ಈಗ ಚಕ್ರಗಳಲ್ಲಿವೆ ನಾನು ಇದನ್ನು ರೂಪಿಸಲು ಬಯಸಿದರೆ ಏನಾಗುತ್ತದೆ ಎಂದರೆ ಲೋಡಿಂಗ್ ಎಳೆಯುವುದು ಡಂಪಿಂಗ್ ಮತ್ತು ಹಿಂತಿರುಗುವುದು ಸೈಟ್ನಿಂದ ಅವರು ಸಂಗ್ರಹಿಸಿದ ಡೇಟಾದ ಕೆಲವು ಊಹೆಗಳ ಆಧಾರದ ಮೇಲೆ ನಾನು ಈ ಎಲ್ಲದಕ್ಕೂ ಕೆಲವು ಸ್ಥೂಲ ಅವಧಿಯನ್ನು ನೀಡಿದ್ದೇನೆ ಆದ್ದರಿಂದ ಇದು 2 ಗಂಟೆಗಳ ಲೋಡಿಂಗ್ ಕಾರ್ಯಾಚರಣೆಯನ್ನು ತೆಗೆದುಕೊಳ್ಳುತ್ತದೆ 6 ಗಂಟೆಗಳ ಕಾಲ ಎಳೆಯುತ್ತದೆ ಮುಖ್ಯವಾಗಿ ರಸ್ತೆಯಲ್ಲಿ ಪ್ರಯಾಣಿಸುತ್ತದೆ ಮಣ್ಣನ್ನು ಎಸೆಯಲು 1 ಗಂಟೆ ತೆಗೆದುಕೊಳ್ಳುತ್ತದೆ ಮತ್ತು ಅದೇ 6 ಗಂಟೆಗಳ ರಿಟರ್ನ್ ತೆಗೆದುಕೊಳ್ಳುತ್ತದೆ ಏಕೆಂದರೆ ನಾನು ಅದೇ ರಸ್ತೆಯಲ್ಲಿ ಪ್ರಯಾಣಿಸಲಿದ್ದೇನೆ ಆದ್ದರಿಂದ ನಾನು ಊಹೆಗಳನ್ನು ಮಾಡಿದ್ದೇನೆ ಆದ್ದರಿಂದ 2 6 1 6 ಮತ್ತು ಈಗ ಚಕ್ರದ ಹರಿವು ಎಂದರೇನು ಲೋಡ್ ಮಾಡಿದ ನಂತರ ನಾನು ನನ್ನ ಎಳೆಯುವ ಕಾರ್ಯಾಚರಣೆಯನ್ನು ಮಾಡಬೇಕು ಎಳೆಯುವ ನಂತರ ನಾನು ನನ್ನ ಡಂಪಿಂಗ್ ಕಾರ್ಯಾಚರಣೆಯನ್ನು ಮಾಡಬೇಕು ಡಂಪಿಂಗ್ ಮಾಡಿದ ನಂತರ ನಾನು ನನ್ನ ರಿಟರ್ನ್ ಪ್ರಕ್ರಿಯೆಯನ್ನು ಮಾಡಬೇಕು ಮತ್ತು ಒಮ್ಮೆ ಹಿಂದಿರುಗಿದ ನಂತರ ನಾನು ಮತ್ತೆ ಆರಂಭಿಕ ಲೋಡಿಂಗ್ ಕಾರ್ಯಾಚರಣೆಯನ್ನು ಮಾಡಲು ಹಿಂತಿರುಗಬೇಕಾಗಿದೆ ಈಗ ಇಲ್ಲಿ ಏನಾಗುತ್ತದೆ ಇದು ಒಂದು ಉತ್ತಮ ಉದಾಹರಣೆ ನಿಧಾನ ತಂತ್ರ ಆದರೆ ನೀವು ಇಲ್ಲಿ ನೋಡಿದರೆ ನನ್ನ ಬಳಿ ಒಂದು ಸಂಪನ್ಮೂಲವಿದೆ ಎಂದು ತೋರುತ್ತಿದ್ದರೆ ನನ್ನ ಬಳಿ ಒಂದೇ ಡಂಪ್ ಟ್ರಕ್ ಇದ್ದರೆ ನಾನು 1 ನಂತರ ಮಾತ್ರ ಸೈಕ್ಲಿಂಗ್ ಮಾಡಬೇಕಾಗಬಹುದು 1 ಪೂರ್ಣ ಚಕ್ರ ಪೂರ್ಣಗೊಂಡಿದೆ ಆದ್ದರಿಂದ ಇದು ಸಂಪನ್ಮೂಲಗಳ ಮಾದರಿಯಾಗಿದ್ದು ಈ ಉದಾಹರಣೆಯಲ್ಲಿ ಸಹ ಬಹಿರಂಗವಾಗಿದೆ ನಿಧಾನಗತಿಯ ಕಾರ್ಯತಂತ್ರವು ಕೆಲಸದ ಹರಿವಿನಲ್ಲಿ ನನಗೆ ಒಂದೇ ಸಂಪನ್ಮೂಲವಿದ್ದರೆ ಇದು ನಿಧಾನ ತಂತ್ರದ ಅರ್ಥವೇನು ಆದ್ದರಿಂದ ನಾನು ಎಲ್ಲಾ ನಾಲ್ಕು ಚಟುವಟಿಕೆಗಳನ್ನು ಒಂದೇ ಸುತ್ತಿನಲ್ಲಿ ಕಾರ್ಯಗತಗೊಳಿಸಬೇಕು ನಂತರ ನಾನು ಎರಡನೇ ಸುತ್ತಿನಲ್ಲಿ ಎಲ್ಲಾ ಚಟುವಟಿಕೆಗಳನ್ನು ಪುನರಾವರ್ತಿಸಬೇಕು ಆದ್ದರಿಂದ ನನ್ನ ಒಂದು ಚಕ್ರವನ್ನು ಮುಗಿಸಲು ಸರಿಸುಮಾರು 15 ಗಂಟೆಗಳು ನಂತರ ನನ್ನ ಎರಡನೇ ಚಕ್ರವನ್ನು ಮುಗಿಸಲು ಇನ್ನೊಂದು 15 ಗಂಟೆಗಳ ಆದ್ದರಿಂದ ನಾವು 8 ಗಂಟೆಗಳ ಮಾದರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಮುಗಿಸಲು ಒಂದು ದಿನಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ಪ್ರಾಥಮಿಕವಾಗಿ ಒಂದು ಪೂರ್ಣ ದಿನವನ್ನು ತೆಗೆದುಕೊಳ್ಳುತ್ತದೆ ನಾನು ದಿನದ ಮೂರ್ನಾಲ್ಕುಗಿಂತ ಕಡಿಮೆ ಎಂದು ಹೇಳುತ್ತೇನೆ ಅಥವಾ ನೀವು ನಿಲ್ಲಿಸಲು ಬಯಸಿದರೆ ಮತ್ತು ಮುಂದುವರಿಸಲು 8 ಗಂಟೆಗಳ ನಂತರ ಮರುದಿನ ಲೆಕ್ಕಾಚಾರಗಳಿಗೆ 1 ದಿನಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಈಗ ವೇಗದ ತಂತ್ರದ ಅರ್ಥವೇನು ಆದ್ದರಿಂದ ನೀವು ಸೇರಿಸಲು ಬಯಸಿದರೆ ನಿಮ್ಮ ಲೋಡಿಂಗ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ನೀವು ಬಯಸಿದರೆ ನಾವು ಊಹಿಸೋಣ ನಾನು ಹೆಚ್ಚು ಡಂಪ್ ಟ್ರಕ್ಗಳನ್ನು ಹೊಂದಿರಬಹುದು ಆದ್ದರಿಂದ ಏನಾಗುತ್ತದೆ ಎಂದರೆ ನಾನು ನಿಮಗೆ ತ್ವರಿತವಾಗಿ ಯಾಂತ್ರಿಕ ವ್ಯವಸ್ಥೆಯನ್ನು ತಿಳಿಯುತ್ತೇನೆ ನಾನು ಏನು ಮಾಡಲಿದ್ದೇನೆಂದರೆ ನಾನು ಇನ್ನೂ ಒಂದು X ಮಾರ್ಕ್ ಅನ್ನು ಪರಿಚಯಿಸಿದ್ದೇನೆ ಆದ್ದರಿಂದ ಇದು ಸೂಚಿಸುತ್ತದೆ ನನ್ನ ರಿಟರ್ನ್ ಮುಗಿದ ತಕ್ಷಣ ಮತ್ತೆ ನನ್ನ ಲೋಡಿಂಗ್ ಅನ್ನು ಕೂಡಲೇ ಮಾಡಿದ ನಂತರ ನಾನು ಇನ್ನೂ ನನ್ನ ಲೋಡಿಂಗ್ ಅನ್ನು ಪ್ರಾರಂಭಿಸಬಹುದು ಆದ್ದರಿಂದ ಇದನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಆದ್ದರಿಂದ ರಿಟರ್ನ್ ಪ್ರಕ್ರಿಯೆಗಳಿಗೆ ಲೋಡ್ ಇಲ್ಲಿಗೆ ಬರುತ್ತಿದೆ ಇದು ಅದೇ 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ನನ್ನ ಎಳೆಯುವ ಪ್ರಕ್ರಿಯೆಯು ಮುಗಿದ ತಕ್ಷಣ ನಾನು ಇನ್ನೂ ನನ್ನ ಲೋಡಿಂಗ್ ಅನ್ನು ಪ್ರಾರಂಭಿಸಬಹುದು ಅದನ್ನೂ ಸಹ ಮಾಡಲಾಗುತ್ತದೆ ಮತ್ತು ನನ್ನ ರಿಟರ್ನ್ ಕಾರ್ಯಾಚರಣೆ ಮುಗಿದ ಕೂಡಲೇ ನಾನು ನನ್ನ ಇನ್ನೊಂದು ಲೋಡಿಂಗ್ ಕೂಡ ಮಾಡಬಹುದು ಆದ್ದರಿಂದ ಈ ರಿಟರ್ನ್ ನಂತರ ನಾನು ನನ್ನ ಲೋಡಿಂಗ್ ಅನ್ನು ಸಹ ಮಾಡಬಹುದು ಆದ್ದರಿಂದ ಇದು ಬಹು ಮೂಲಗಳು ಇದ್ದಂತೆ ನಿಮ್ಮ ಲೋಡಿಂಗ್ ಕಾರ್ಯಾಚರಣೆಗಳೊಂದಿಗೆ ನೀವು ಇನ್ನೂ ಮುಂದುವರಿಯಬಹುದು ಆದರೆ ನೈಜ ಜಗತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ ಎಂದರೆ ಮೊದಲ ಡಂಪ್ ಟ್ರಕ್ ಅನ್ನು ಲೋಡ್ ಮಾಡಿ ಕಳುಹಿಸಿದ ಕೂಡಲೇ ಎಳೆಯುವಿಕೆಯು ನಡೆಯುವವರೆಗೆ ನಾವು ಕಾಯುವುದಿಲ್ಲ ಮೊದಲ ಲೋಡಿಂಗ್ ಮುಗಿದ ತಕ್ಷಣ ನಾವು ಅದನ್ನು ಲೋಡ್ ಮಾಡಲು ಪ್ರಾರಂಭಿಸುತ್ತೇವೆ ಅದು ಈ ರೀತಿಯದ್ದಾಗಿದೆ ನೀವು ಈ ರೀತಿಯ ಕೆಲಸ ಮಾಡಲು ಬಯಸಿದರೆ ಅದೇ ಫಾಸ್ಟ್ ಟ್ರ್ಯಾಕ್ ತಂತ್ರವನ್ನು ಬಳಸಿ ಮತ್ತು ಹೇಳಿಕೆಯ ಮೇಲೆ ನಿಯಂತ್ರಣಗಳನ್ನು ಸೇರಿಸಿ ಇದರಿಂದ ಚಟುವಟಿಕೆಗಳು ಪುನರಾವರ್ತನೆಯಾಗುತ್ತಲೇ ಇರುತ್ತವೆ ಆದ್ದರಿಂದ ನಿರ್ಮಾಣ ಹಂತದಲ್ಲಿ DSM ಅನ್ನು ಬಳಸುವುದರ ಅರ್ಥ ಇದು ಈಗ ನಾನು ನಿಮಗೆ ಮೊದಲೇ ಹೇಳಿದಂತೆ ವಿನ್ಯಾಸ ಹಂತದಲ್ಲಿ ಮತ್ತು ನಿರ್ಮಾಣ ಹಂತದಲ್ಲಿ ಮಾಹಿತಿಯ ಹರಿವಿಗೆ DSM ಒಂದು ಆದರ್ಶ ವಿಧಾನವಾಗಿದೆ ಆದರೆ ನಿರ್ಮಾಣ ಹಂತದಲ್ಲಿಯೂ ಸಹ ಕೆಲಸದ ಹರಿವಿಗೆ ನಾನು ಅದೇ DSM ಅನ್ನು ಬಳಸಬಹುದು ಈ ಉದಾಹರಣೆಯೊಂದಿಗೆ ನಾನು ನಿಮಗೆ ತೋರಿಸಿದೆ ನೀವು ಇನ್ನೂ ಅನೇಕ ಸಂಪನ್ಮೂಲಗಳನ್ನು ತೋರಿಸಬಹುದು ಮತ್ತು ನಿಮ್ಮ ಬಹು ಸಂಪನ್ಮೂಲಗಳನ್ನು ತೋರಿಸಲು ಮರಣದಂಡನೆ ತಂತ್ರಗಳನ್ನು ಬಳಸಬಹುದು ಇಲ್ಲಿಯವರೆಗೆ ನಾವು ನೋಡಿದ್ದು ಡಿಎಸ್ಎಮ್ ಅದೇ ಡಿಎಸ್ಎಮ್ನಲ್ಲಿ ನಾನು ಬ್ಲಾಕ್ ಅನ್ನು ಹೊಂದಿರುವಾಗಲೂ ಸಹ ನಾನು ನಿಮಗೆ ತೋರಿಸಿದ ಈ ಬ್ಲಾಕ್ ಅನ್ನು ನೀವು ಮಾಹಿತಿ ಹರಿವಿನಲ್ಲಿ ಬಳಸಬಹುದು ಆದರೆ ನಾನು ನಿರ್ಮಾಣದಲ್ಲಿ ಅಪ್ಲಿಕೇಶನ್ ಅನ್ನು ತೋರಿಸಿದ್ದೇನೆ ಏಕೆಂದರೆ ನೀವು ಮಾಡಬಾರದು ಇದು ವಿನ್ಯಾಸ ಹಂತಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂಬ ಮನಸ್ಥಿತಿಯನ್ನು ಹೊಂದಿರಿ ಆದ್ದರಿಂದ ನೀವು ವೇಗದ ಕಾರ್ಯತಂತ್ರದೊಂದಿಗೆ ಹೋಗಬಹುದಾದ ನಿಧಾನ ತಂತ್ರದೊಂದಿಗೆ ಹೋಗಬಹುದು ಆದರೆ A B ಉದಾಹರಣೆಯಲ್ಲಿ ನಿಧಾನ ಅಥವಾ ವೇಗದ ಅರ್ಥವಿಲ್ಲ ಮತ್ತು ಎರಡೂ ಮೌಲ್ಯಗಳು ಒಂದೇ ಆಗಿರುತ್ತವೆ ಏಕೆ ಏಕೆಂದರೆ ಕಾಯುವಿಕೆ ಎಂದು ಏನೂ ಇಲ್ಲ ಯಾವುದೇ ಚಟುವಟಿಕೆಗೆ ನೀವು ಒಂದಕ್ಕಿಂತ ಹೆಚ್ಚು X ಗುರುತು ಅಥವಾ ಒಂದು ಪ್ರತಿಕ್ರಿಯೆಯನ್ನು ಹೊಂದಿರುವ ನಿಮಿಷ ನಂತರ ನಿಧಾನಗತಿಯ ವೇಗದ ತಂತ್ರ ಮಾತ್ರ ಸಾಮಾನ್ಯವಾಗಿ ಸಂಭವಿಸುತ್ತದೆ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು X ಮಾರ್ಕ್ ಹೊಂದಿದ್ದರೆ ನಿಧಾನ ಅಥವಾ ವೇಗವು ಅನ್ವಯಿಸುವುದಿಲ್ಲ ಎರಡೂ ಮೌಲ್ಯಗಳು ನಿಮಗೆ ಒಂದೇ ಆಗಿರುತ್ತವೆ ಈಗ ನಾವು ಯಾವ ಸಿಮ್ಯುಲೇಶನ್ಗೆ ಹೋಗೋಣ ಏಕೆಂದರೆ ನಾನು ಇಲ್ಲಿಯವರೆಗೆ ಪ್ರಾಥಮಿಕವಾಗಿ ಸಿಮ್ಯುಲೇಶನ್ನ ಹಿಂದಿನ ಪ್ರಕ್ರಿಯೆಯನ್ನು ಹೇಳಿದ್ದೇನೆ ಹಾಗಾಗಿ ಸಿಮ್ಯುಲೇಶನ್ ಅನ್ನು ತೋರಿಸುವ ಹಸ್ತಚಾಲಿತ ಮಾರ್ಗವನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೇನೆ ಈಗ ನೀವು ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಾದರಿಗಳನ್ನು ಹೊಂದಿದ್ದರೆ ನೀವು ತುಂಬಾ ದೊಡ್ಡ ಮಾದರಿಯನ್ನು ಹೊಂದಿರಲಿಲ್ಲ ಆದ್ದರಿಂದ ನೀವು ಕೇವಲ ಒಂದು ಸಣ್ಣ ಉದಾಹರಣೆಯನ್ನು ಹೊಂದಿದ್ದೀರಿ ಆದ್ದರಿಂದ ಹಸ್ತಚಾಲಿತ ಮರಣದಂಡನೆಗಳನ್ನು ತೋರಿಸಲು ನಮಗೆ ಸಾಧ್ಯವಾಯಿತು ಈ ಕಂಪ್ಯೂಟರ್ ಸಿಮ್ಯುಲೇಶನ್ ಮಾಡೆಲಿಂಗ್ ಅನ್ನು ಹೇಗೆ ಮಾಡಬೇಕೆಂದು ಈಗ ನೀವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸಿಮ್ಯುಲೇಶನ್ ಪ್ರಕ್ರಿಯೆ ಏನು ಎಂದು ನಾವು ನೋಡುತ್ತೇವೆ ಸಿಮ್ಯುಲೇಶನ್ ಎಂದರೇನು ಅದರ ಹಿಂದಿನ ಸಂಕೇತಗಳು ಮತ್ತು ಮುಂತಾದವುಗಳ ಬಗ್ಗೆ ಸ್ವಲ್ಪ ನೋಡೋಣ ಸಿಮ್ಯುಲೇಶನ್ ಎಂದರೇನು ಇದು ಪುನರಾವರ್ತನೆ ಮಾಡೆಲಿಂಗ್ನಲ್ಲಿ ಮುಂದುವರಿಕೆಯಾಗಿದೆ ಇಂಟರ್ಪೋಲೇಷನ್ ಅನ್ನು ಬಳಸುವುದರೊಂದಿಗೆ ನೀವು ಇನ್ನೂ ಮುಂದುವರಿಯಬಹುದು ಮತ್ತು ಪುನರಾವರ್ತನೆ ಮಾಡೆಲಿಂಗ್ ಕೈಪಿಡಿ ರೀತಿಯಲ್ಲಿ ನೀವು ಇನ್ನೂ ಸ್ಥೂಲ ಮೌಲ್ಯವನ್ನು ಹೊಂದಬಹುದು ಸಿಮ್ಯುಲೇಶನ್ ನೀವು ಯಾವುದೇ ಸಾಫ್ಟ್ವೇರ್ ಅನ್ನು ತುಂಬಾ ಆರಾಮದಾಯಕವಾಗಿದ್ದರೆ ನೀವು ಇನ್ನೂ ಮುಂದುವರಿಯಬಹುದು ಮತ್ತು ಆ ನೈಜ ಸಿಮ್ಯುಲೇಶನ್ ಮೌಲ್ಯಗಳನ್ನು ಪಡೆಯುವಲ್ಲಿ ಸಿಮ್ಯುಲೇಶನ್ ಮಾಡಬಹುದು ಆದ್ದರಿಂದ ಇದು ಕಾಲಾನಂತರದಲ್ಲಿ ನೈಜ ಪ್ರಪಂಚದ ಪ್ರಕ್ರಿಯೆ ಅಥವಾ ವ್ಯವಸ್ಥೆಯ ಕಾರ್ಯಾಚರಣೆಯ ಅನುಕರಣೆಯಾಗಿದೆ ಅದು ಸಿಮ್ಯುಲೇಶನ್ ಎಂದರೇನು ಎಂಬುದರ ಬಗ್ಗೆ ಸಂಶೋಧಕರು ನೀಡಿದ ವ್ಯಾಖ್ಯಾನ ಆದ್ದರಿಂದ ಸಿಮ್ಯುಲೇಶನ್ ಮಾದರಿ ಎಂದರೇನು ಇದು ಗಣಿತದ ಮಾದರಿಯ ಒಂದು ನಿರ್ದಿಷ್ಟ ಪ್ರಕಾರವಾಗಿದೆ ಆದ್ದರಿಂದ ಗಣಿತದ ಮಾದರಿಗಳಲ್ಲಿ ನೀವು ವಿಶ್ಲೇಷಣಾತ್ಮಕ ಪ್ರಕಾರ ಮತ್ತು ಸಂಖ್ಯಾ ಪ್ರಕಾರವನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಸಂಖ್ಯಾತ್ಮಕ ಮಾದರಿಯಾಗಿದ್ದು ಅಲ್ಲಿ ಮಾದರಿಗಳನ್ನು ಪರಿಹರಿಸುವ ಬದಲು ಪ್ರತಿ ಬಾರಿಯೂ ನಡೆಸಲಾಗುತ್ತದೆ ಇದು ಯೋಜನೆ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಹ ಬಹಳ ಉಪಯುಕ್ತ ಸಾಧನವಾಗಿದೆ ಈಗ ನೀವು ಸಿಮ್ಯುಲೇಶನ್ ಮಾದರಿ ಎಂದು ಹೇಳಿದಾಗಲೆಲ್ಲಾ ಜನರು ಇದನ್ನು ಕಂಪ್ಯೂಟರ್ ಸಿಮ್ಯುಲೇಶನ್ ಮಾದರಿ ಎಂದು ಹೇಳುತ್ತಾರೆ ಮತ್ತು ಕಂಪ್ಯೂಟರ್ ಎಂಬ ಪದವನ್ನು ಸಿಮ್ಯುಲೇಶನ್ನೊಂದಿಗೆ ಸಂಯೋಜಿಸುತ್ತಾರೆ ಹೆಚ್ಚಿನ ಡೇಟಾ ವಿಶ್ಲೇಷಣೆ ಮತ್ತು ಒಳಹರಿವಿನೊಂದಿಗೆ ನೈಜ ಪ್ರಪಂಚದ ಸಿಮ್ಯುಲೇಶನ್ಗಳು ತುಂಬಾ ದೊಡ್ಡದಾಗಿರುವುದರಿಂದ ಇದು ಸೂಚಿಸುತ್ತದೆ ಕಂಪ್ಯೂಟರ್ ಸಹಾಯದಿಂದ ರನ್ಗಳು ಸಾಧ್ಯವಿಲ್ಲ ಉದಾಹರಣೆಗೆ ಹಿಂದಿನ ಉದಾಹರಣೆಯಲ್ಲಿಯೂ ಸಹ ನೀವು ಇದನ್ನು ಕೈಯಾರೆ ಸರಿ ಮಾಡಲು ಸಾಧ್ಯವಿಲ್ಲ 20000 ಮೀಟರ್ ಕ್ಯೂಬ್ ಭೂಮಿಯನ್ನು ಕತ್ತರಿಸಬೇಕು ಮತ್ತು ಪ್ರತಿ ಬಾರಿ 10 ಮೀಟರ್ ಕ್ಯೂಬ್ ಭೂಮಿಯನ್ನು ನಿಮ್ಮ ಡಂಪ್ ಟ್ರಕ್ಗೆ ಲೋಡ್ ಮಾಡಬಹುದು ಎಂದು ಭಾವಿಸೋಣ ನೀವು ಇದನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ನೀವು ಈ ರೀತಿಯ ಕೆಲವು ವಿಶ್ಲೇಷಣೆಗಳನ್ನು ಮಾಡಲು ಮತ್ತು ಸರಿ ಮಾಡಲು ಬಯಸದ ಹೊರತು ಹಸ್ತಚಾಲಿತ ಲೆಕ್ಕಾಚಾರಗಳನ್ನು ಮಾಡುವುದು ತುಂಬಾ ಕಷ್ಟ ಮಾಡಲು ಉತ್ತಮ ಮಾರ್ಗವೆಂದರೆ ಮತ್ತು ಬಹುಶಃ ನಾವು ಊಸೋಣ ಮತ್ತು ಕೆಲವೊಮ್ಮೆ ಪ್ರಯಾಣದ ಗರಿಷ್ಠ ಗಂಟೆಗಳಲ್ಲಿ ಟ್ರಾಫಿಕ್ ಜಾಮ್ ಇರಬಹುದು ಆದ್ದರಿಂದ ನೀವು ಎರಡು ಗಂಟೆಗಳ ವಿಳಂಬವನ್ನು ಹೊಂದಿರಬಹುದು ಗರಿಷ್ಠವಲ್ಲದ ಗಂಟೆಗಳು ನೀವು ನಿಜವಾಗಿಯೂ ವೇಗವಾಗಿ ಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಈ ಎಲ್ಲಾ ಅನಿಶ್ಚಿತತೆಗಳು ಮತ್ತು ಅವಧಿಗಳನ್ನು ಯೋಜಿಸಲು ಬಯಸಿದರೆ ನೀವು ಕಂಪ್ಯೂಟರ್ನೊಂದಿಗೆ ಅಥವಾ ಕ್ಯಾಲ್ಕುಲೇಟರ್ ಬಳಸಿ ಹಸ್ತಚಾಲಿತ ಲೆಕ್ಕಾಚಾರವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಇದಕ್ಕಾಗಿ ಸಿಮ್ಯುಲೇಶನ್ ಮಾಡೆಲಿಂಗ್ ಅಗತ್ಯವಿದೆ ಆದ್ದರಿಂದ ಸಿಮ್ಯುಲೇಶನ್ ಯಾವಾಗಲೂ ಕಂಪ್ಯೂಟರ್ನೊಂದಿಗೆ ಹೋಗುತ್ತದೆ ಮತ್ತು ಇದು ಕಂಪ್ಯೂಟರ್ ಸಿಮ್ಯುಲೇಶನ್ ಮಾದರಿ ಎಂದು ನಾವು ಯಾವಾಗಲೂ ಹೇಳುತ್ತೇವೆ ಆದರೆ ಇನ್ನೂ ಸರಳವಾದ ಮಾದರಿಗಳನ್ನು ಕೈಯಾರೆ ಅನುಕರಿಸಬಹುದು ಹಿಂದಿನ ಉದಾಹರಣೆಯಲ್ಲಿ ನಾನು ನಿಮಗೆ ಬಾರ್ ಚಾರ್ಟ್ ಅನ್ನು ಸ್ಪಷ್ಟವಾಗಿ ಪ್ರತಿನಿಧಿಸುವ ಹಸ್ತಚಾಲಿತ ಮಾರ್ಗವನ್ನು ತೋರಿಸಿದೆ ಈಗ ಸಿಮ್ಯುಲೇಶನ್ನ ಅನುಕೂಲಗಳು ಯಾವುವು ಏಕೆಂದರೆ ನಾನು ನಿಮಗೆ ಸಿಮ್ಯುಲೇಶನ್ ಅನ್ನು ಪರಿಚಯಿಸಿದ್ದೇನೆ ಏಕೆಂದರೆ ನೀವು ಸಿಮ್ಯುಲೇಶನ್ ಎಂದರೇನು ಎಂಬುದರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರಯೋಜನಗಳು ಇದು ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸಿಮ್ಯುಲೇಶನ್ ಮಾದರಿಯೊಂದಿಗೆ ಮುಂದುವರಿಯುವುದರ ಪ್ರಾಥಮಿಕ ಪ್ರಯೋಜನವೆಂದರೆ ಪ್ರಾಯೋಗಿಕ ತಂತ್ರದಂತೆ ಇದು ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಏಕೆಂದರೆ ನೀವು ನಿಜವಾಗಿಯೂ ಟ್ರಕ್ಗಳನ್ನು ರಸ್ತೆಯಲ್ಲಿ ಚಲಿಸುವಂತೆ ಮಾಡಲು ಸಾಧ್ಯವಿಲ್ಲ ಮತ್ತು ನಂತರ ಲೆಕ್ಕಾಚಾರ ಮಾಡಿ ಏನನ್ನಾದರೂ ಮಾಡಿ ನನಗೆ ಎಷ್ಟು ಟ್ರಕ್ಗಳು ಬೇಕು ನನಗೆ ಎಷ್ಟು ಲೋಡರ್ಗಳು ಬೇಕು ನನಗೆ ಎಷ್ಟು ಅಗೆಯುವ ಯಂತ್ರಗಳು ಬೇಕು ಎಷ್ಟು ಸಮಯದ ಸಲಕರಣೆಗಳು ತಾಣಗಳಲ್ಲಿ ಕಾಯುತ್ತಿವೆ ಸಂಪನ್ಮೂಲಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತಿವೆ ಎಂಬುದರ ಕುರಿತು ನೀವು ನಿಜವಾಗಿಯೂ ನಿರ್ಧಾರ ತೆಗೆದುಕೊಳ್ಳಬೇಕು ಇಲ್ಲಿ ಮತ್ತು ಇನ್ನಿತರ ಅವಧಿಯನ್ನು ಕಡಿತಗೊಳಿಸಿ ಆಗ ನೀವು ತೆಗೆದುಕೊಳ್ಳಲು ಬಯಸಿದರೆ ಆ ರೀತಿಯ ನಿರ್ಧಾರ ನಿಸ್ಸಂಶಯವಾಗಿ ನೀವು ಸಿಮ್ಯುಲೇಶನ್ ಮಾದರಿಗಾಗಿ ಹೋಗಬೇಕಾಗುತ್ತದೆ ಸಿಮ್ಯುಲೇಶನ್ ಪ್ರಯೋಗವು ಯಾವುದೇ ಸಮಯವನ್ನು ಚಲಾಯಿಸಬಹುದು ಇದು ಒಂದು ಪ್ರಯೋಗ ಪ್ರಯೋಜನವಾಗಿದೆ ನೀವು ಆರಾಮದಾಯಕವಾಗದಿದ್ದರೆ ಕೆಲವು ನಿಯತಾಂಕಗಳು ಮಾದರಿಯನ್ನು ಮತ್ತೆ ಚಲಾಯಿಸುತ್ತವೆ ಫಲಿತಾಂಶದ ಬಗ್ಗೆ ನಿಮಗೆ ಇನ್ನೂ ಸಂತೋಷವಿಲ್ಲದಿದ್ದರೆ ಎಲ್ಲಾ ಕೆಲವು ನಿಯತಾಂಕಗಳನ್ನು ಮಾರ್ಪಡಿಸಿ ನೆಟ್ವರ್ಕ್ ರನ್ ಅನ್ನು ಮತ್ತೆ ಬದಲಾಯಿಸಿ ನೀವು ಎಷ್ಟು ಬಾರಿ ಬಯಸುತ್ತೀರಿ ಎಂಬುದನ್ನು ಪ್ರಯೋಗಿಸಿ ಪ್ರಾಯೋಗಿಕ ಫಲಿತಾಂಶಗಳನ್ನು ನೀವು ನಿಜವಾಗಿಯೂ ಏನನ್ನಾದರೂ ರಚಿಸಿದ ಬದಲು ಕೆಲವು ನಿಮಿಷಗಳು ಅಥವಾ ಸೆಕೆಂಡುಗಳನ್ನು ಪಡೆಯುತ್ತೀರಿ ಒಳಹರಿವಿನ ಬದಲಾವಣೆಗಳಿಗೆ ಮಾದರಿಯ ಸೂಕ್ಷ್ಮತೆಯನ್ನು ಸಹ ಪರೀಕ್ಷಿಸಬಹುದು ನಾನು ಹಾದಿಯಲ್ಲಿ ಸ್ಥಗಿತವನ್ನು ಮಾಡಲು ಬಯಸಿದರೆ 10 ಬಾರಿ ಟ್ರಕ್ ಹೋಗುತ್ತದೆ ಮತ್ತು ಅದು 11 ದನೇ ಬಾರಿಗೆ ರಸ್ತೆಯಲ್ಲಿ ಪ್ರಯಾಣಿಸುವಾಗ ಯಾವುದೇ ತೊಂದರೆಯಿಲ್ಲ ಅದು ಸ್ಥಗಿತವಾಗಿದೆ ಮತ್ತು ನಂತರ 2 3 ಗಂಟೆಗಳ ವಿಳಂಬವು ದುರಸ್ತಿಗಾಗಿ ಸಂಭವಿಸುತ್ತದೆ ನೀವು ಮಾಡೆಲ್ ಮಾಡಲು ಬಯಸಿದರೆ ಅಥವಾ 11 ದಿನಗಳು ಅಥವಾ 7 ದಿನಗಳಿಗೆ ಹೋಲಿಸಿದರೆ ನನ್ನ ಅವಧಿಯನ್ನು 10 ದಿನಗಳು ಎಂದು ಲೆಕ್ಕ ಹಾಕಿದರೆ ಸೂಕ್ಷ್ಮತೆ ಏನು ನೀವು ಮಾದರಿಯನ್ನು ಸರಿಯಾಗಿ ಚಲಾಯಿಸುತ್ತಿರುವಾಗ ಇವೆಲ್ಲವನ್ನೂ ಸಹ ನೀವು ನಿಜವಾಗಿಯೂ ಪರೀಕ್ಷಿಸಬಹುದು ಇಲ್ಲಿರುವ ಎರಡು ಅನಾನುಕೂಲಗಳಿಗೆ ಕ್ಷಮಿಸಿ ಅದು ತಪ್ಪಾಗಿದೆ ಅನಾನುಕೂಲಗಳು ಆದ್ದರಿಂದ ಮಾಡೆಲಿಂಗ್ಗೆ ವಿಶೇಷ ತರಬೇತಿ ಅಗತ್ಯವಿರುತ್ತದೆ ಮತ್ತು ನಾನು ನಿಮಗೆ ಹೇಳಿದಂತೆ ಪ್ರತಿಯೊಂದು ಸಾಫ್ಟ್ವೇರ್ ನಿಜವಾಗಿಯೂ ವಿಭಿನ್ನವಾಗಿರುತ್ತದೆ ಸಾಫ್ಟ್ವೇರ್ಗೆ ಹೋಲಿಸಿದಾಗ ಸಿಮ್ಯುಲೇಶನ್ನ ಮೂಲ ಪ್ರಾತಿನಿಧ್ಯವನ್ನು ನಾವು ನಿಜವಾಗಿಯೂ ಅನೇಕ ನಿಯಂತ್ರಣ ಹೇಳಿಕೆಗಳು ನಿರ್ಬಂಧಗಳು ಕುಣಿಕೆಗಳುLoops ಮತ್ತು ಮುಂತಾದವುಗಳನ್ನು ಅರ್ಥಮಾಡಿಕೊಳ್ಳಬೇಕು ನೀವು ಮಾಡಲು ಬಯಸಿದಾಗ ನೀವು ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಯೋಜನೆಯ ಪ್ರಕಾರ ಮಾದರಿ ನಿಜವಾಗಿಯೂ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನೋಡಲು ನೀವು ಟ್ರೇಸ್ ರನ್ಗಳನ್ನು ಮಾಡಬೇಕಾಗಬಹುದು ಅಥವಾ ನೀವು ಎಲ್ಲವನ್ನೂ ಮಾಡಬೇಕಾಗಿರುವುದು ಬೇರೆ ರೀತಿಯಲ್ಲಿ ಹೋಗುತ್ತಿದೆಯೇ ಆದ್ದರಿಂದ ಇದಕ್ಕೆ ವಿಶೇಷ ತರಬೇತಿ ಬೇಕು ಸಿಮ್ಯುಲೇಶನ್ ಫಲಿತಾಂಶಗಳನ್ನು ಪ್ರತಿನಿಧಿಸುವುದು ಅಥವಾ ವ್ಯಾಖ್ಯಾನಿಸುವುದು ಸಹ ಅದು ನಿಜವಾಗಿಯೂ ಕಷ್ಟಕರವಾಗಿದೆ ಮತ್ತು ವ್ಯಾಖ್ಯಾನಕ್ಕೆ ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಸಿಮ್ಯುಲೇಶನ್ ಮಾಡೆಲಿಂಗ್ ಮತ್ತು ವಿಶ್ಲೇಷಣೆ ಎರಡೂ ನಿಜವಾಗಿಯೂ ಸಮಯ ತೆಗೆದುಕೊಳ್ಳುವ ಮತ್ತು ಸಾಫ್ಟ್ವೇರ್ ಆಧರಿಸಿ ದುಬಾರಿಯಾಗಿದೆ ಕೆಲವೊಮ್ಮೆ ನೀವು ಸಾಫ್ಟ್ವೇರ್ ಖರೀದಿಸಬೇಕಾಗಬಹುದು ಮತ್ತು ನಂತರ ತರಬೇತಿ ಕೇಳಬಹುದು ಸಾಫ್ಟ್ವೇರ್ ಕಲಿಯಿರಿ ಮತ್ತು ನಂತರ ನೀವು ಮಾಡಬೇಕಾಗಬಹುದು ನಿರ್ಮಾಣದಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಲಭ್ಯವಿದೆ ಕೆಲವು ಸಂಶೋಧನೆ ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತ ಮತ್ತು ಅವುಗಳಲ್ಲಿ ಹಲವು ಮುಖ್ಯವಾಗಿ ವಾಣಿಜ್ಯ ಸಾಫ್ಟ್ವೇರ್ ಅರ್ಥಮಾಡಿಕೊಳ್ಳಬೇಕು ಸಾಮಾನ್ಯ ಪರಿಭಾಷೆ ಅನುಕರಣೆಯಲ್ಲಿ ನೀವು ಇದನ್ನು ಅರ್ಥಮಾಡಿಕೊಳ್ಳಬೇಕು ಸಂಖ್ಯೆ 1 ಯಾದೃಚ್ ಸಂಖ್ಯೆ ಜನರೇಟರ್ ಆದ್ದರಿಂದ ಎಲ್ಲೆಡೆ ಸಿಮ್ಯುಲೇಶನ್ನಲ್ಲಿ ಅನಿಶ್ಚಿತತೆಯಿದೆ ಅದು ಯಾದೃಚ್ ಸಂಖ್ಯೆಯ ಜನರೇಟರ್ನಲ್ಲಿನ ಇನ್ಪುಟ್ ಕಾರಣ ಪ್ರತಿ ಸಿಮ್ಯುಲೇಶನ್ ಪ್ಯಾಕೇಜ್ನಲ್ಲಿ ಯಾದೃಚ್ ಸಂಖ್ಯೆಯ ಜನರೇಟರ್ ಇದೆ A B ಉದಾಹರಣೆಯ ಕೊನೆಯ ಉದಾಹರಣೆಯಲ್ಲಿ ನಾನು ಅವಧಿಯ ಮೌಲ್ಯಗಳನ್ನು 12 8 ಎಂದು ನೀಡಿದ್ದೇನೆ ಅಲ್ಲಿ ಯಾವುದೇ ಅನಿಶ್ಚಿತತೆಯಿಲ್ಲ ನಾನು ಪಿಇಆರ್ಟಿ ವಿತರಣೆಯನ್ನು ನೀಡುತ್ತಿದ್ದೇನೆ ಅಥವಾ ನಾನು ಏಕರೂಪದ ವಿತರಣೆಯನ್ನು ನೀಡುತ್ತಿದ್ದೇನೆ ಅಥವಾ ನಾನು ಬೀಟಾ ವಿತರಣೆಯನ್ನು ನೀಡುತ್ತಿದ್ದೇನೆ ಎಂದು ಭಾವಿಸೋಣ ನಿಸ್ಸಂಶಯವಾಗಿ ಯಾದೃಚ್ ಸಂಖ್ಯೆಯ ಜನರೇಟರ್ ಅಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಲು ಪ್ರಾರಂಭಿಸುತ್ತದೆ ಮತ್ತು ಭೂಮಿಯ ಚಲಿಸುವ ಉದಾಹರಣೆಯ ಕೊನೆಯ ಉದಾಹರಣೆಯಲ್ಲಿ ಸಾಕಷ್ಟು ಅನಿಶ್ಚಿತತೆಗಳನ್ನು ನೀಡಿದ್ದೇನೆ ಟ್ರಕ್ ಗರಿಷ್ಠ ಸಮಯದಲ್ಲಿ ಪ್ರಯಾಣಿಸುವಾಗ ವಿಭಿನ್ನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಗರಿಷ್ಠ ಸಮಯವಲ್ಲದ ಸಮಯ ಬೇರೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅದರ ಪ್ರಯಾಣದ ಸಮಯದಲ್ಲಿ ಸ್ಥಗಿತ ಉಂಟಾಗಬಹುದು ಕೆಲವೊಮ್ಮೆ ಅದು ಸಂಭವಿಸುತ್ತದೆ ಆದ್ದರಿಂದ ಇವೆಲ್ಲವೂ ಯಾದೃಚ್ ಸಂಖ್ಯೆಯ ಜನರೇಟರ್ ಸಹಾಯದಿಂದ ಉತ್ಪತ್ತಿಯಾಗುವ ಇಡೀ ಪ್ರಕ್ರಿಯೆಗಳಲ್ಲಿ ಯಾದೃಚ್ ಅಥವಾ ಅನಿಶ್ಚಿತತೆಯಾಗಿದೆ ಪ್ರತಿ ಸಿಮ್ಯುಲೇಶನ್ ಪ್ಯಾಕೇಜ್ ಇದನ್ನು ಹೊಂದಿದೆ ಯಾದೃಚ್ ಸಂಖ್ಯೆ ಜನರೇಟರ್ ಅನ್ನು ಪ್ರಾಥಮಿಕವಾಗಿ ಹುಸಿ ಯಾದೃಚ್ ಸಂಖ್ಯೆ ಜನರೇಟರ್ ಎಂದು ಕರೆಯಲಾಗುತ್ತದೆ ಇದು ಸಾಫ್ಟ್ವೇರ್ ವಾಡಿಕೆಯಾಗಿದ್ದು ಇದು 0 ಮತ್ತು 1 ರ ನಡುವೆ RN ಅನ್ನು ಉತ್ಪಾದಿಸುತ್ತದೆ ಇದನ್ನು ಯಾದೃಚ್ ವಿತರಣೆಗಳ ಮಾದರಿಯಲ್ಲಿ ಬಳಸಲಾಗುತ್ತದೆ ಈ ಓಪನ್ ಎಕ್ಸೆಲ್ ಶೀಟ್ ಮಾಡಲು ನೀವು ತುಂಬಾ ಉತ್ಸುಕರಾಗಿದ್ದರೆ ಮತ್ತು ಯಾದೃಚ್ ಟೈಪ್ ಮಾಡಿ ಮತ್ತು ನಂತರ ನೀವು ಅದನ್ನು ಕೆಳಗೆ ಒತ್ತಿ ಸಂಪೂರ್ಣ ಸೆಟ್ಗಳಲ್ಲಿ ನೀವು ಬೇರೆ ಮೌಲ್ಯವನ್ನು ಪಡೆಯುತ್ತೀರಿ ನೀವು ಅದನ್ನು ನಂತರ ಮಾಡಬಹುದು ಮತ್ತು ಪರಿಶೀಲಿಸಬಹುದು ಸಿಮ್ಯುಲೇಶನ್ನಲ್ಲಿ ನಾವು ಅರ್ಥಮಾಡಿಕೊಂಡ ಮುಂದಿನ ವಿಷಯವೆಂದರೆ ಸಿಮ್ಯುಲೇಶನ್ನ ನಿರ್ಣಯವು ಸರಿಯಾಗುತ್ತದೆ ನೀವು ನಿಜವಾಗಿಯೂ ಒಂದು ಬಾರಿಗೆ ಮಾತ್ರ ಸಿಮ್ಯುಲೇಶನ್ ಅನ್ನು ಮಾಡಿದರೆ ನೀವು ಎಲ್ಲಾ ಭಾಗಗಳನ್ನು ಮೌಲ್ಯಮಾಪನ ಮಾಡಲು ಹೋಗುವುದಿಲ್ಲ ಉದಾಹರಣೆಗೆ ಸಂಭವನೀಯತೆಯ ಕುರಿತಾದ A B ಉದಾಹರಣೆಯಲ್ಲಿ ನಾನು ಹೇಳಿದಂತೆ 20 ಶೇಕಡಾ ಸಮಯ A ಪುನರಾವರ್ತನೆಯಾಗುತ್ತದೆ ಮತ್ತು 80 ಪ್ರತಿಶತ ಸಮಯ A ಪುನರಾವರ್ತಿಸುವುದಿಲ್ಲ ನೀವು ಸಂಪೂರ್ಣ ರನ್ಗಳ ಸರಾಸರಿಯನ್ನು ನಿಜವಾಗಿಯೂ ಪಡೆಯಲು ಬಯಸಿದರೆ ನಿಜವಾದ ಸಂಖ್ಯೆಗೆ ಸರಿಹೊಂದುವ ಸರಾಸರಿಯನ್ನು ಹೊಂದಲು ನೀವು ಕನಿಷ್ಟ 100 ರನ್ಗಳನ್ನು ಮಾಡಬೇಕಾಗಬಹುದು ಅಥವಾ 1000 ರನ್ಗಳನ್ನು ಸಹ ಮಾಡಬೇಕಾಗಬಹುದು ಯಾದೃಚ್ ರಚಿಸಿದ ಯಾವುದನ್ನಾದರೂ ನೀವು ಕೇವಲ 1 ರನ್ ಅಥವಾ 2 ರನ್ ಮಾಡಿದರೆ ನೀವು ಬೇರೆ ಮೌಲ್ಯವನ್ನು ಪಡೆಯುತ್ತೀರಿ ಅದು ನಿಜವಾದ ಮರಣದಂಡನೆಗೆ ಮುಚ್ಚಲ್ಪಡುವುದಿಲ್ಲ ಆದ್ದರಿಂದ ಉದಾಹರಣೆಗೆ ಅದು ಪ್ರಾಥಮಿಕವಾಗಿ ನೀವು ಪ್ರಯೋಗದಲ್ಲಿ ಕೈಗೊಳ್ಳಲು ಬಯಸುವ ಸಿಮ್ಯುಲೇಶನ್ ರನ್ಗಳ ಸಂಖ್ಯೆ ಮತ್ತು ಸರಾಸರಿ 50 100 ಅಥವಾ 5000 ರನ್ಗಳನ್ನು ಮಾಡಿ ಮತ್ತು ನಂತರ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಯೋಜನೆಯ ಅವಧಿಯ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ಸಮಸ್ಯೆ ನಿಜವಾಗಿಯೂ ದೊಡ್ಡದಾಗಿದ್ದರೆ 1 ಸುತ್ತಿನ ಸಮಯವು 2 ಗಂಟೆ ಅಥವಾ ಏನಾದರೂ ತೆಗೆದುಕೊಳ್ಳಬಹುದು ನಾನು 1000 ರನ್ ಮಾಡಲು ಬಯಸಿದರೆ ಅಥವಾ 100 ಸುತ್ತುಗಳನ್ನು ಮಾಡಲು ಬಯಸಿದರೆ ಅದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ ಎಂದು ಭಾವಿಸೋಣ ಆದ್ದರಿಂದ ಸಿಮ್ಯುಲೇಶನ್ ರನ್ಗಳ ಸಂಖ್ಯೆ ಏನೆಂಬುದನ್ನು ತನಿಖೆಯಿಂದಲೇ ನಿರ್ಧರಿಸಬೇಕು ಮತ್ತು ಕನಿಷ್ಠ ಓಟದಿಂದ ನಾನು ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದನ್ನು ನಾನು ಸರಿಯಾಗಿ ಅರ್ಥೈಸಬಲ್ಲೆ ಅಥವಾ ನೀವು ನಿಜವಾಗಿಯೂ ವಿಶ್ಲೇಷಿಸಬೇಕಾಗಿಲ್ಲ ನಿರ್ದಿಷ್ಟ ಮಾದರಿಯಲ್ಲಿ ಬಳಕೆಯನ್ನು ಕೇಳಬೇಕಾದ ಸಿಮ್ಯುಲೇಶನ್ ರನ್ ಎಷ್ಟು ಎಂದು ನಿಜವಾಗಿಯೂ ಪರೀಕ್ಷಿಸಲು ಕೆಲವೊಮ್ಮೆ ಪೈಲಟ್ ಅಧ್ಯಯನಗಳನ್ನು ಸಹ ನಿಜವಾಗಿಯೂ ಮಾಡಲಾಗುತ್ತದೆ ಅದು ಕೂಡ ಕೆಲವು ಪ್ರಕರಣಗಳು ಸಂಭವಿಸುತ್ತವೆ ಮುಂದಿನದು ಸಮಯದ ಪ್ರಗತಿಯಾಗಿದೆ ಹೆಚ್ಚಿನ ಮಾದರಿಗಳಲ್ಲಿ ಎರಡು ಗಡಿಯಾರಗಳಿವೆ ಒಂದನ್ನು ಗಡಿಯಾರ ಚಾಲಿತ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಸಹ ನಡೆಸಲಾಗುತ್ತದೆ ಗಡಿಯಾರ ಚಾಲಿತವು ಬೆಳಿಗ್ಗೆ 10 ಗಂಟೆ 11 ಗಂಟೆ 12 ಗಂಟೆಯಂತಿದೆ ಮತ್ತು ಇನ್ನೊಂದನ್ನು ಈವೆಂಟ್ ಚಾಲಿತ ಇದು ಪ್ರಕರಣದಂತೆ ನಡೆಯುತ್ತದೆ ಮತ್ತು ಪ್ರಾಥಮಿಕವಾಗಿ ಇದು ಅವಧಿ 2 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಅದು ತೋರಿಸಿದ ಮೊದಲ 1 ಗಂಟೆ ತೋರಿಸುತ್ತದೆ ಮೊದಲ 0 ಮತ್ತು 2 ಗಂಟೆಗಳು ಮತ್ತು ನಂತರ 2 ರ ನಂತರ ಅದು 4 ಕ್ಕೆ ಜಿಗಿಯುತ್ತದೆ ಮತ್ತು ಇದು ಈವೆಂಟ್ ಚಾಲಿತವಾಗಿದ್ದು ಅದು ಸಂಭವಿಸುತ್ತದೆ ಹೆಚ್ಚಿನ ಸಾಫ್ಟ್ವೇರ್ ಗಡಿಯಾರ ಚಾಲಿತಕ್ಕಿಂತ ಹೆಚ್ಚಾಗಿ ಈವೆಂಟ್ ಚಾಲಿತವಾಗಿದ್ದು ನೀವು ಮಾದರಿಗಳನ್ನು ಚಲಾಯಿಸುವಾಗ ಸಹ ನೀವು ನೆನಪಿನಲ್ಲಿಡಬೇಕು ಈಗ ನೀವು ಸಿಮ್ಯುಲೇಶನ್ ಮಾದರಿಯನ್ನು ಬಳಸುತ್ತಿರುವಾಗ ಹಂತ ಹಂತದ ಸರಳ ಹಂತ ನಂಬರ್ ಒನ್ ಹೆಜ್ಜೆ ಆದ್ದರಿಂದ ಸಮಸ್ಯೆಯನ್ನು ವ್ಯಾಖ್ಯಾನಿಸಿ ಗಡಿಗಳನ್ನು ಮತ್ತು ವ್ಯವಸ್ಥೆಯ ಅಂಶಗಳನ್ನು ಸರಿಯಾಗಿ ರೂಪಿಸಲು ಸ್ಥಾಪಿಸಿ ಅದೇ ಕೊನೆಯ ಭೂಮಿಯ ಕತ್ತರಿಸುವ ಉದಾಹರಣೆಯಲ್ಲಿ ನಾನು ಸಮಸ್ಯೆಯನ್ನು ವ್ಯಾಖ್ಯಾನಿಸುತ್ತಿದ್ದೇನೆ ಕೆಲವು ದೊಡ್ಡ ಬ್ಯಾಂಕ್ ಮರಳನ್ನು ಉತ್ಖನನ ಮಾಡಲು ಸೈಕಲ್ ಸಮಯ ಎಷ್ಟು ಎಂದು ತಿಳಿಯಲು ನಾನು ಬಯಸುತ್ತೇನೆ ಅದು ಮುಖ್ಯವಾಗಿ ನಾನು ವ್ಯಾಖ್ಯಾನಿಸಿದ ಸಮಸ್ಯೆ ನೀವು ಭೂಮಿಯ ಯಾವುದೇ ಪೂರ್ಣಗೊಳಿಸುವಿಕೆಯಿಂದ ಪ್ರಾರಂಭಿಸಲು ಬಯಸಿದರೆ ನಂತರ ಟ್ಯಾಂಪಿಂಗ್ ನಂತರ ಮುಗಿಸುವುದು ಮರಳುಗಳನ್ನು ತೆರವುಗೊಳಿಸುವುದು ನೀವು ಸಮಸ್ಯೆಯನ್ನು ಇತರ ಘಟಕಗಳಿಗೆ ವಿಸ್ತರಿಸಲು ಬಯಸಿದರೆ ಮತ್ತು ಎಲ್ಲವನ್ನು ನೀವು ಸರಿಯಾಗಿ ಗಡಿಗಳನ್ನು ಆರಿಸಬೇಕಾಗಬಹುದು ನಂತರ ಮೊದಲು ಭೂಮಿಯ ಕತ್ತರಿಸುವ ಉದಾಹರಣೆಯನ್ನು ವ್ಯಾಖ್ಯಾನಿಸಿ ಆದ್ದರಿಂದ ಸಮಸ್ಯೆಯನ್ನು ಮಾತ್ರ ತೆಗೆದುಕೊಳ್ಳಿ ಮತ್ತು ನಂತರ ನಿಮ್ಮ ಎಲ್ಲಾ ಘಟಕಗಳನ್ನು ಮುಗಿಸಿ ನಾನು ಮಾಡಲು ಬಯಸಿದ ನಾಲ್ಕು ಚಟುವಟಿಕೆಗಳನ್ನು ಮಾತ್ರ ನಾನು ಹೊಂದಿದ್ದೇನೆ ನಾನು ಆ ಎಲ್ಲಾ ಚಟುವಟಿಕೆಗಳನ್ನು ಇಟ್ಟುಕೊಂಡಿದ್ದೇನೆ ನನ್ನ ಟ್ರಕ್ಗಳು ಎಲ್ಲಿವೆ ಅವರು ಯಾವಾಗ ಬರುತ್ತಿದ್ದಾರೆ ಕಾರ್ಮಿಕರು ಎಲ್ಲಿದ್ದಾರೆ ಅವರು ಹೇಗೆ ಬರುತ್ತಿದ್ದಾರೆ ಎಂದು ನಿಜವಾಗಿಯೂ ನೋಡಲು ನಾನು ಬಯಸುವುದಿಲ್ಲ ಆದ್ದರಿಂದ ನೀವು ಇತರ ಗಡಿಗಳನ್ನು ಮಾಡಲು ಬಯಸುವುದಿಲ್ಲ ಮತ್ತು ನಂತರ ನೀವು ನಿಮ್ಮ ಸಮಸ್ಯೆಯನ್ನು ಅದಕ್ಕೆ ತಕ್ಕಂತೆ ಟ್ರಿಮ್ ಮಾಡಿ ಆಯ್ಕೆ ಮಾಡಬೇಕು ನೀವು ಮಾಡೆಲ್ ಮಾಡಲು ಬಯಸುವ ಸಮಸ್ಯೆ ಮುಂದಿನದು ತರ್ಕ ಮತ್ತು ಹರಿವಿನ ರೇಖಾಚಿತ್ರಗಳನ್ನು ಅಭಿವೃದ್ಧಿಪಡಿಸಿ ಅದೇ ಭೂಮಿಯ ಕತ್ತರಿಸುವ ಉದಾಹರಣೆಯಲ್ಲಿ ನಾನು ಏನು ಮಾಡಬೇಕೆಂದು ಹೇಳಿದ್ದೇನೆಂದರೆ ತರ್ಕ ರೇಖಾಚಿತ್ರ ಮತ್ತು ತರ್ಕ ರೇಖಾಚಿತ್ರವು ಮುಖ್ಯವಾಗಿ ನೀವು ಮಾಡಬೇಕಾದ ಮಾದರಿಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಮತ್ತು ಹರಿವಿನ ಪ್ರಕ್ರಿಯೆ ಏನು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕಾಗಬಹುದು ಭೂಮಿಯ ಹರಿವು ನಿಮ್ಮ ಟ್ರಕ್ಗಳ ಸೈಕಲ್ ಕ್ಷಣ ನಿಮ್ಮ ಲೋಡರ್ಗಳ ಸೈಕಲ್ ಕ್ಷಣ ಅಗೆಯುವ ಎಲ್ಲವನ್ನೂ ನೀವು ತರ್ಕ ಮತ್ತು ಹರಿವಿನ ರೇಖಾಚಿತ್ರಗಳಲ್ಲಿ ಅರ್ಥಮಾಡಿಕೊಳ್ಳಬೇಕಾಗಬಹುದು ಮುಂದಿನದು ACD ಯಲ್ಲಿ ಮಾದರಿಯನ್ನು ಪರಿಕಲ್ಪನೆ ಮಾಡಿ ACD ಏನೂ ಅಲ್ಲ ಚಟುವಟಿಕೆಯ ಚಕ್ರ ರೇಖಾಚಿತ್ರ ಇದನ್ನು ನಾವು ಮುಂದಿನ ಸ್ಲೈಡ್ನಲ್ಲಿ ವಿವರಿಸುತ್ತೇವೆ ಆದ್ದರಿಂದ ನೀವು ಈಗ ಈ ತರ್ಕ ರೇಖಾಚಿತ್ರವನ್ನು ಚಟುವಟಿಕೆ ಚಕ್ರ ರೇಖಾಚಿತ್ರವಾಗಿ ಪರಿವರ್ತಿಸಬೇಕು ಮುಂದಿನ ಹಂತವೆಂದರೆ ದತ್ತಾಂಶ ಸಂಗ್ರಹಣೆ ದತ್ತಾಂಶ ಸಂಗ್ರಹಣೆ ಎಂದರೆ ಲೋಡರ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಡಂಪ್ ಟ್ರಕ್ನ ಸಾಮರ್ಥ್ಯ ಎಷ್ಟು ಡಂಪ್ ಟ್ರಕ್ ಸಾಗಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಂತರ ಡಂಪ್ ಡಂಪಿಂಗ್ ಪ್ರದೇಶ ಎಲ್ಲಿದೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಡಂಪಿಂಗ್ ಪ್ರಕ್ರಿಯೆಗೆ ಅಲ್ಲಿ ಕ್ಯೂ ಇರಬೇಕೆಂದರೆ ಹಿಂದಿನ ಡಂಪಿಂಗ್ ಮಾಡಲಾಗಿಲ್ಲ ನಂತರ ನೀವು ಕಾಯಬೇಕು ಅಥವಾ ನೀವು ಸಮಾನಾಂತರವಾಗಿ ಡಂಪ್ ಮಾಡಬಹುದು ಆದ್ದರಿಂದ ಮಾದರಿಯಲ್ಲಿರುವ ಈ ಎಲ್ಲಾ ಡೇಟಾವನ್ನು ನೀವು ಸಂಗ್ರಹಿಸಬೇಕಾಗಿರುವುದು ನಂತರ ತರ್ಕ ಜಾಲವನ್ನು ಸಿಮ್ಯುಲೇಶನ್ ನೆಟ್ವರ್ಕ್ಗೆ ವರ್ಗಾಯಿಸಿ ನಿಮ್ಮ ಸಾಫ್ಟ್ವೇರ್ ಭಾಗಗಳು ಚಿತ್ರಕ್ಕೆ ಬರುವುದು ಇಲ್ಲಿಯೇ ಇಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಫ್ಟ್ವೇರ್ x y ಅಥವಾ z ಅನ್ನು ಬಳಸಲು ನೀವು ಬಯಸುವಿರಾ ನಮ್ಮಲ್ಲಿ ಹಾಗೆ ನಿರ್ಮಾಣ ಸಿಮ್ಯುಲೇಶನ್ಗಾಗಿ ಅನೇಕ ಸಾಫ್ಟ್ವೇರ್ ಲಭ್ಯವಿದೆ ವಿಶೇಷವಾಗಿ ಆನುವಂಶಿಕ ಸಿಮ್ಯುಲೇಶನ್ ಸಾಫ್ಟ್ವೇರ್ಗಳು ನಿಮ್ಮ ಯುಎಂ ಸೈಕ್ಲೋನ್ ಸ್ಟ್ರೋಬೆಲ್ ಸ್ಟ್ರೋಬ್ ಸುಲಭ ಸ್ಟ್ರೋಬ್ನಿಂದ ಪ್ರಾರಂಭಿಸಿ ನಮಗೆ ಸಿಂಫನಿ ಇದೆ ನಮ್ಮಲ್ಲಿ Xಟೆಂಡ್ಸಿಮ್ ಇದೆ ನಮಗೆ ಸಾದೃಶ್ಯವಿದೆ ಆದ್ದರಿಂದ ಈ ರೀತಿಯಾಗಿ ಅನೇಕ ಸಾಫ್ಟ್ವೇರ್ ಹೊರಗಿದೆ ಆದ್ದರಿಂದ ನಿಮಗೆ ಅನುಕೂಲಕರವಾದ ಯಾರನ್ನಾದರೂ ಆರಿಸಿ ಮತ್ತು ಪ್ರತಿಯೊಬ್ಬರೂ ವಿಭಿನ್ನ ಸಂಕೇತಗಳನ್ನು ಹೊಂದಿದ್ದಾರೆ ಮತ್ತು ಅವರು ಮಾದರಿಗೆ ವಿಭಿನ್ನ ಮಾರ್ಗಗಳನ್ನು ಹೊಂದಿದ್ದಾರೆ ಆದರೆ ಸಾಮಾನ್ಯ ಪರಿಭಾಷೆಯು ಈ ಉಪನ್ಯಾಸದಲ್ಲಿ ನಾನು ವಿವರಿಸುತ್ತೇನೆ ನಂತರ ಅದನ್ನು ಅಲ್ಲಿಗೆ ವರ್ಗಾಯಿಸಿ ಫಲಿತಾಂಶಗಳನ್ನು ಪಡೆಯಲು ಮಾದರಿಯನ್ನು ಚಲಾಯಿಸಿ ಮಾದರಿಯನ್ನು ಮೌಲ್ಯೀಕರಿಸಿ ಮಾದರಿಯು ಫಲಿತಾಂಶವನ್ನು ಸರಿಯಾಗಿ ನೀಡುತ್ತಿದೆಯೇ ಎಂದು ನೋಡಿ ಮತ್ತು ನಿಮ್ಮ ತನಿಖಾ ಹಂತಗಳ ಫಲಿತಾಂಶವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಮಾದರಿಯು ನೀವು ನಿರೀಕ್ಷಿಸುತ್ತಿರುವುದಕ್ಕಿಂತ ವಿಭಿನ್ನ ಫಲಿತಾಂಶವನ್ನು ನೀಡುತ್ತಿದ್ದರೆ ನಿಮ್ಮ ಸಮಸ್ಯೆಯ ಗಡಿಯನ್ನು ನೀವು ಮರು ವ್ಯಾಖ್ಯಾನಿಸಬೇಕು ಮತ್ತು ನಂತರ ನೀವು ಪಡೆಯುತ್ತೀರಾ ನಾನು ನಿರೀಕ್ಷಿತ ಫಲಿತಾಂಶದ ಬಗ್ಗೆ ಮಾತನಾಡುವುದಿಲ್ಲ ಫಲಿತಾಂಶಗಳ ಕಾರ್ಯಕ್ಷಮತೆಯ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ನೀವು ಅರ್ಥಮಾಡಿಕೊಳ್ಳಬೇಕಾಗಬಹುದು ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಲು ಮಾದರಿಯನ್ನು ಬಳಸುತ್ತೀರಿ ಇದು ಸರಳ ಹಂತವಾಗಿದ್ದು ನೀವು ಸಿಮ್ಯುಲೇಶನ್ಗಾಗಿ ಬಳಸಬೇಕಾಗಬಹುದು ಈಗ ನಾನು ನಿಮಗೆ ಹೇಳಿದಂತೆ ಇದು ಏನು ಎಂದು ನೋಡೋಣ ಇದನ್ನೂ ನಾನು ನಿಮಗೆ ACD ಯಲ್ಲಿ ತೋರಿಸಿದ್ದೇನೆ ಇದನ್ನು ಪ್ರಾಥಮಿಕವಾಗಿ ACD ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಮೊದಲ ಕೆಲವು ತರಗತಿಗಳಲ್ಲಿ ನಾನು ನಿಮ್ಮನ್ನು ಭೂಮಿಗೆ ಕತ್ತರಿಸುವ ಉದಾಹರಣೆಯಲ್ಲಿ ಇದನ್ನು ನಿಮಗೆ ವಿವರಿಸುತ್ತಿದ್ದೆ ಆದ್ದರಿಂದ ಇದು ಮುಖ್ಯವಾಗಿ ನಾನು ಇಲ್ಲಿ ಎರಡು ನೋಡ್ಗಳನ್ನು ಹೊಂದಿದ್ದೇನೆ ಒಂದು ವೃತ್ತಾಕಾರದ ಆಕಾರ ಮತ್ತು ಇನ್ನೊಂದು ವೃತ್ತ ಅಥವಾ ಅಂಡಾಕಾರ ಮತ್ತು ಇನ್ನೊಂದು ಆಯತ ಆಕಾರ ಆದ್ದರಿಂದ ACD ಮುಖ್ಯವಾಗಿ ವ್ಯವಸ್ಥೆಯಲ್ಲಿನ ವಸ್ತುಗಳ ಪರಸ್ಪರ ಕ್ರಿಯೆಯನ್ನು ವಿವರಿಸುವ ಒಂದು ವಿಧಾನವಾಗಿದೆ ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನನಗೆ ಮೂರು ಸಂಪನ್ಮೂಲಗಳು ಬೇಕು ಲೋಡರ್ ಮಣ್ಣು ಮತ್ತು ಟ್ರಕ್ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನಾನು ಮೂರು ವಿಭಿನ್ನ ಸಂಪನ್ಮೂಲಗಳನ್ನು ನೀಡಿದ್ದೇನೆ ನಂತರ ಲೋಡ್ ಮಾಡುವುದು ನನ್ನ ಮೊದಲ ಚಟುವಟಿಕೆಯಾಗಿದೆ ಪ್ರತಿ ಲೋಡಿಂಗ್ ಚಟುವಟಿಕೆಗೆ ನನಗೆ ಮೂರು ಸಂಪನ್ಮೂಲಗಳು ಬೇಕಾಗುತ್ತವೆ ಆದ್ದರಿಂದ ಇದು ಪ್ರಾಥಮಿಕವಾಗಿ ಒಂದು ಅಸ್ತಿತ್ವದ ನಿಷ್ಕ್ರಿಯ ಸ್ಥಿತಿ ಅಥವಾ ನೀವು ಇದನ್ನು ಸಂಪನ್ಮೂಲ ಎಂದೂ ಕರೆಯುತ್ತಾರೆ ಇದನ್ನು ಪ್ರಾಥಮಿಕವಾಗಿ ವಲಯಗಳಲ್ಲಿನ ಸಾಲುಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅವೆಲ್ಲವನ್ನೂ ವೃತ್ತದ ರೂಪದಲ್ಲಿ ನಿರೂಪಿಸಲಾಗಿದೆ ಸಕ್ರಿಯ ಸ್ಥಿತಿ ಅಥವಾ ಚಟುವಟಿಕೆಗಳನ್ನು ಪ್ರಾಥಮಿಕವಾಗಿ ಸಕ್ರಿಯ ಸ್ಟೇಟ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಆಯತ ಆಕಾರದಲ್ಲಿ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ನನ್ನ ACD ರೇಖಾಚಿತ್ರವನ್ನು ಪ್ರತಿನಿಧಿಸಲು ನನಗೆ ಕೇವಲ ಎರಡು ವಿಭಿನ್ನ ಆಕಾರಗಳಿವೆ ಆದ್ದರಿಂದ ನಿಮ್ಮ ಸಮಸ್ಯೆಯ ಗಡಿಯನ್ನು ನೀವು ವ್ಯಾಖ್ಯಾನಿಸುವಾಗಲೆಲ್ಲಾ ಗಡಿಯನ್ನು ವ್ಯಾಖ್ಯಾನಿಸಿದ ನಂತರ ಅದನ್ನು ACD ರೂಪಗಳಲ್ಲಿ ವರ್ಗಾಯಿಸಿ ನಂತರ ನಿಮ್ಮ ಮಾದರಿ ತುಂಬಾ ಸ್ಪಷ್ಟವಾಗಿರುತ್ತದೆ ನೀವು ತುಂಬಾ ಆರಾಮದಾಯಕವಾದ ಯಾವುದೇ ಕಂಪ್ಯೂಟರ್ ಸಿಮ್ಯುಲೇಶನ್ ಸಾಫ್ಟ್ವೇರ್ಗೆ ವರ್ಗಾಯಿಸುವುದು ನಿಮಗೆ ಸುಲಭ ಮುಂದಿನದು ಸಂಕೇತಗಳು ಮತ್ತು ಸಿಮ್ಯುಲೇಶನ್ ಆದ್ದರಿಂದ ಪ್ರತಿಯೊಂದು ವಿಭಿನ್ನ ಸಾಫ್ಟ್ವೇರ್ ಇದಕ್ಕಾಗಿ ವಿಭಿನ್ನ ಆಕಾರಗಳು ಮತ್ತು ಆಯ್ಕೆಗಳನ್ನು ಬಳಸುತ್ತದೆ ಆದರೆ ಎಲ್ಲಾ ಸಾಫ್ಟ್ವೇರ್ಗಳಲ್ಲಿ ಲಭ್ಯವಿರುವ ಸಾಮಾನ್ಯ ಚಿಹ್ನೆಗಳನ್ನು ನಾನು ನಿಮಗೆ ವಿವರಿಸಲಿದ್ದೇನೆ ಸಂಖ್ಯೆ 1 ಕ್ಯೂ ಆಗಿದೆ ಆದ್ದರಿಂದ ನಿಷ್ಕ್ರಿಯ ಸ್ಟೇಟ್ಸ್ಳಲ್ಲಿನ ಈ ಎಲ್ಲಾ ವಲಯಗಳನ್ನು ಪ್ರಾಥಮಿಕವಾಗಿ ಕ್ಯೂ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಮತ್ತು ಈ ಆಯತಗಳು ಕಾಂಬಿ ಅಥವಾ ಸಾಮಾನ್ಯ ಚಟುವಟಿಕೆಯಾಗಿರಬಹುದು ಉದಾಹರಣೆಗೆ ಈ ಲೋಡ್ ಅನ್ನು ನಾನು ಕಾಂಬಿ ಚಟುವಟಿಕೆಯಾಗಿ ಪ್ರತಿನಿಧಿಸಬೇಕಾಗಿದೆ ಏಕೆಂದರೆ ಲೋಡಿಂಗ್ ಚಟುವಟಿಕೆಯನ್ನು ಪ್ರಾರಂಭಿಸಲು ನನಗೆ ಸಂಪನ್ಮೂಲಗಳು ಬೇಕಾಗುತ್ತವೆ ಎಳೆಯುವುದು ಸಾಮಾನ್ಯ ಚಟುವಟಿಕೆಗಳಾಗಿರಬಹುದು ನಾನು ಸಾಮಾನ್ಯ ಆಯತವನ್ನು ಬಳಸಲಿದ್ದೇನೆ ಇದು ಸಹ ಕಾಂಬಿ ಚಟುವಟಿಕೆಯಾಗಿದೆ ಆದರೆ ಇದು ಸಾಮಾನ್ಯ ಚಟುವಟಿಕೆಯಾಗಿದೆ ಏಕೆಂದರೆ ಇಲ್ಲಿ ಯಾವುದೇ ಕಾಯುವಿಕೆ ಅಗತ್ಯವಿಲ್ಲ ಮತ್ತು ಇತರ ಬಾಣದ ಗುರುತುಗಳನ್ನು ಲಿಂಕ್ಗಳು ಎಂದು ಕರೆಯಲಾಗುತ್ತದೆ ಅದನ್ನೇ ನಾನು ಇಲ್ಲಿ ತೋರಿಸಿದ್ದೇನೆ ಆದ್ದರಿಂದ ಕ್ಯೂ ಇದು ನಿಷ್ಕ್ರಿಯ ಸಂಪನ್ಮೂಲಗಳನ್ನು ಹೊಂದಿರುವ ಹೆಸರಿನ ಅಂಶವಾಗಿದೆ ಆದ್ದರಿಂದ ಯಾವುದೇ ಸಿಮ್ಯುಲೇಶನ್ನ ಆರಂಭದಲ್ಲಿ ಕ್ಯೂಗಳು ನಿರ್ದಿಷ್ಟ ಸಂಖ್ಯೆಯ ಸಂಪನ್ಮೂಲಗಳನ್ನು ಹಿಡಿದಿಟ್ಟುಕೊಳ್ಳಬಹುದು ಮುಂದಿನದು ಕಾಂಬಿ ಅಥವಾ ಷರತ್ತುಬದ್ಧ ಚಟುವಟಿಕೆ ಇದು ಹೆಸರಿಸಲಾದ ಅಂಶವಾಗಿದ್ದು ಅದರ ಹಿಂದಿನ ಸಾಲುಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಸಾಕಷ್ಟುಇದೆ ಹಿಂದಿನ ಕ್ಯೂನಲ್ಲಿ ನನಗೆ ಎರಡು ಸಂಪನ್ಮೂಲಗಳು ಬೇಕಾಗಿದ್ದರೆ ಎರಡು ಬಂದಾಗ ಮಾತ್ರ ಈ ಚಟುವಟಿಕೆ ಪ್ರಾರಂಭವಾಗುತ್ತದೆ ಇಲ್ಲದಿದ್ದರೆ ಅದು ಪ್ರಾರಂಭವಾಗುವುದಿಲ್ಲ ಮುಂದಿನದು ಸಾಮಾನ್ಯ ಚಟುವಟಿಕೆ ಅಥವಾ ಇದನ್ನು ಬೌಂಡ್ ಆಕ್ಟಿವಿಟಿ ಎಂದೂ ಕರೆಯುತ್ತಾರೆ ಇದು ಹೆಸರಿಸಲಾದ ಅಂಶವಾಗಿದ್ದು ಅದು ಯಾವುದೇ ಹಿಂದಿನ ಚಟುವಟಿಕೆ ಕೊನೆಗೊಂಡಾಗ ಪ್ರಾರಂಭವಾಗುವ ಕಾರ್ಯಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಹಿಂದಿನ ಯಾವುದೇ ಚಟುವಟಿಕೆಗಳು ನಿಂತುಹೋದ ತಕ್ಷಣ ಅದು ಮುಕ್ತಾಯದ ಪ್ರಾರಂಭದ ಸಂಬಂಧವನ್ನು ಅನುಸರಿಸುತ್ತದೆ ಮತ್ತು ನಂತರ ಅದು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮುಂದಿನದು ಲಿಂಕ್ ಇದು ಪ್ರಾಥಮಿಕವಾಗಿ ಈ ಎಲ್ಲಾ ಸಾಲುಗಳ ಸಾಮಾನ್ಯ ಮತ್ತು ಕಾಂಬಿ ಚಟುವಟಿಕೆಗಳ ನಡುವಿನ ಕನೆಕ್ಟರ್ ಆಗಿದೆ ಈಗ ನಾವು ಈ ಉದಾಹರಣೆಯನ್ನು ಮೊದಲು ನೋಡಿದ್ದೇವೆ ಅವಧಿಗಳು ಹೇಗೆ ಬದಲಾಗುತ್ತವೆ ಪುನರ್ನಿರ್ಮಾಣ ಸಂಭವನೀಯತೆಗಳ ಸಂಯೋಜನೆಯಲ್ಲಿನ ವ್ಯತ್ಯಾಸದೊಂದಿಗೆ ಹೆಚ್ಚಾಗುತ್ತದೆ ಎಂದು ನಾನು ನಿಮಗೆ ಹೇಳಿದೆ ಈಗ ಸಿಮ್ಯುಲೇಶನ್ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ ಈಗ ನೀವು ಸಿಮ್ಯುಲೇಶನ್ ನೆಟ್ವರ್ಕ್ನಲ್ಲಿ ಇದೇ ಚಟುವಟಿಕೆ ಮತ್ತು ಉದಾಹರಣೆಯನ್ನು ಪ್ರತಿನಿಧಿಸಲು ಬಯಸಿದರೆ ನೀವು ಹೇಗೆ ಮಾಡುತ್ತೀರಿ ಆದ್ದರಿಂದ ಇದು DSM ಉದಾಹರಣೆ ಎಂದು ನಿಮಗೆ ತಿಳಿದಿದೆ DSM ಗಡಿಯನ್ನು ನಿಗದಿಪಡಿಸಲಾಗಿದೆ ನನಗೆ ಕೇವಲ ಎರಡು ಚಟುವಟಿಕೆಗಳಿವೆ ಎರಡು ಚಟುವಟಿಕೆಗಳಿಗೆ ಅವಧಿ ಕೂಡ ಇದೆ ರಿವರ್ಕ್ ಸಂಭವನೀಯತೆ ಮೌಲ್ಯಗಳನ್ನು ಸಹ ನೀಡಲಾಗಿದೆ ಈಗ ನಾನು ಇದನ್ನು ಹೇಗೆ ಪ್ರತಿನಿಧಿಸುತ್ತೇನೆ ಅದು ತುಂಬಾ ಸರಳವಾಗಿದೆ ಆದ್ದರಿಂದ ನಾನು ಚಟುವಟಿಕೆಯೊಂದಿಗೆ ಪ್ರಾರಂಭಿಸಲಿದ್ದೇನೆ ನನ್ನ ಸಿಮ್ಯುಲೇಶನ್ ನೆಟ್ವರ್ಕ್ ಅನ್ನು ನಾನು ಇಲ್ಲಿ ಮಾತ್ರ ಬಳಸಲಿದ್ದೇನೆ ಅಥವಾ ನಾನು ACD ರೇಖಾಚಿತ್ರದೊಂದಿಗೆ ಸಹ ತೋರಿಸಬಹುದು ಆದ್ದರಿಂದ ಒಂದು ಕ್ಯೂ ಇದೆ ಮತ್ತು ನಂತರ ನಾನು ನನ್ನ ಚಟುವಟಿಕೆಯನ್ನು ಪ್ರಾರಂಭಿಸಲಿದ್ದೇನೆ ಆದ್ದರಿಂದ ಇದು ಒಂದು ಕಾಂಬಿ ಚಟುವಟಿಕೆ ಕ್ಯೂ ಮುಖ್ಯವಾಗಿ ಇಲ್ಲಿ ಊಹೆಯಾಗಿದೆ A ಗೆ B ಅನ್ನು ಕಾರ್ಯಗತಗೊಳಿಸಿದ ಪರಿಣಾಮವಾಗಿ ನಾನು ಊಹೆಯನ್ನು ಪಡೆದುಕೊಂಡಿದ್ದೇನೆ ಮತ್ತು ನಂತರ ನಾನು ನನ್ನ ಚಟುವಟಿಕೆಯನ್ನು ಪ್ರಾರಂಭಿಸಲಿದ್ದೇನೆ ಮತ್ತು ನಾನು ಯಾವುದಕ್ಕೂ ಕಾಯಲು ಹೋಗುವುದಿಲ್ಲ ಆದ್ದರಿಂದ ಇದು ನನ್ನ ಚಟುವಟಿಕೆ B A ಗೆ ಅವಧಿ 12 B ಗೆ 8 ಹೀಗೆ ಮುನ್ನಡೆಯುತ್ತಾ ಇರುತ್ತದೆ ನಂತರ ನಾನು ಪುನರಾವರ್ತಿಸಬೇಕಾಗಿದೆ ಅದಕ್ಕಾಗಿ ನೀವು ಇಲ್ಲಿಗೆ ಹಿಂತಿರುಗಿದರೆ ಏನಾಗುತ್ತದೆ ಅವಧಿಗಳು ಮತ್ತು ನೀವು ಮೊದಲ ಸೆಕೆಂಡಿಗೆ ನಿಯಂತ್ರಣ ಹೇಳಿಕೆಗಳನ್ನು ನೀಡಬೇಕಾಗಬಹುದು ನಾನು ಏನು ಮಾಡಲಿದ್ದೇನೆ ಮತ್ತು ನೀವು ಇಲ್ಲಿ 0 ಅನ್ನು Y ಮೌಲ್ಯವಾಗಿ ಹೊಂದಿರುವಾಗ ಕೆಲವೊಮ್ಮೆ B ಸಹ ಕಾರ್ಯಗತಗೊಳಿಸುವುದಿಲ್ಲ ಆದ್ದರಿಂದ ನಾನು ಈಗ ರಿಸ್ಕ್ ತೆಗೆದುಕೊಳ್ಳಲು ಬಯಸುವುದಿಲ್ಲ ಆದ್ದರಿಂದ ನಾನು ಪುನರಾವರ್ತನೆಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಲಿದ್ದೇನೆ ನೀವು ಮಾದರಿಯನ್ನು ಚಲಾಯಿಸಬೇಕು ಮತ್ತು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮಾದರಿ ಹೇಗೆ ಕಾರ್ಯಗತಗೊಳಿಸುತ್ತದೆ ಎಂಬುದನ್ನು ನೋಡಿ ಈಗ ನಾನು ಇಲ್ಲಿ ಸಂಭವನೀಯತೆ ಮೌಲ್ಯವನ್ನು ಬಳಸಲಿದ್ದೇನೆ ಅದು ನನ್ನ A ಪುನರಾವರ್ತನೆಯಾಗುತ್ತದೆಯೋ ಇಲ್ಲವೋ ಎಂದು ಹೇಳುತ್ತದೆ ಹಾಗಾಗಿ ಇಲ್ಲಿ ಮುಗಿಸಿದ್ದೇನೆ ಈ Y ಅನ್ನು ಇಲ್ಲಿ X ಗುರುತು ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಮತ್ತು ಈಗ ನಾನು ಇಲ್ಲಿಗೆ ಹಿಂತಿರುಗುತ್ತಿದ್ದೇನೆ ಮುಖ್ಯವಾಗಿ ನಾನು ಇದನ್ನು ಮೌಲ್ಯಮಾಪನ ಮಾಡಲಿದ್ದೇನೆ ಈಗ ನಾನು ಇಲ್ಲಿ ಎರಡು ಆಯ್ಕೆಗಳನ್ನು ಮಾಡಲಿದ್ದೇನೆ ಆದ್ದರಿಂದ ಈ ಆಯ್ಕೆಯು ನಿಜವಾದ X ಮೌಲ್ಯವಾಗಿರುತ್ತದೆ ಅದು 0 ಆಗಿರಬಹುದು ಅದು 1 ಆಗಿರಬಹುದು ಅದು 0 2 ಆಗಿರಬಹುದು ಆದ್ದರಿಂದ ಇದು ಏನು ಹೇಳುತ್ತದೆ ಈ ಚಟುವಟಿಕೆಯ ಪ್ರಕಾರ A ಪುನರಾವರ್ತಿಸುತ್ತದೆ ಮತ್ತು ಈಗ ಈ ಸಂಭವನೀಯತೆ ಲಿಂಕ್ 1 ಮೈನಸ್ X ಆಗಿರುತ್ತದೆ ಮತ್ತು ಇಲ್ಲಿ ಅದು ಮುಗಿಯುತ್ತದೆ ಆದ್ದರಿಂದ ಇದು A ಅನ್ನು ಪುನರಾವರ್ತಿಸುವುದಿಲ್ಲ ಎಂದು ಸೂಚಿಸುತ್ತದೆ A ಪುನರಾವರ್ತಿಸದಿದ್ದಾಗ ಏನಾಗುತ್ತದೆ ಮಾದರಿ ನಿಲ್ಲುತ್ತದೆ ಮಾದರಿ ನಿಲ್ಲಿಸಬೇಕಾಗಿದೆ ಆದ್ದರಿಂದ ನಾನು ಅದನ್ನು ಮುಗಿಸಲು ಹೋಗುತ್ತೇನೆ ಆದ್ದರಿಂದ ಮುಕ್ತಾಯವು ನಾನು ಅವಧಿಯನ್ನು ಸಂಗ್ರಹಿಸಲು ಹೋಗುವ ಸ್ಥಳವಾಗಿದೆ ಚಟುವಟಿಕೆಯನ್ನು ಮುಗಿಸಲು ಬರುವ ಗರಿಷ್ಠ ಅವಧಿ ನಾನು ಮಾದರಿಯಲ್ಲಿ ಮಾಡಿದ ನಿರ್ದಿಷ್ಟ ಓಟದ ಅವಧಿಯಾಗಿದೆ ಅದು ಮಾದರಿಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈಗ A ಚಟುವಟಿಕೆಯು ಪುನರಾವರ್ತನೆಯಾಗುತ್ತಿರುವಾಗ ನಾನು ಮತ್ತೆ ಇಲ್ಲಿ ಸಂಭವನೀಯತೆಯನ್ನು ಪರಿಚಯಿಸಲಿದ್ದೇನೆ ಮತ್ತು ಈ ಸಮಯದಲ್ಲಿ ಏನಾಗುತ್ತದೆ ಈ ಸಂಭವನೀಯತೆಯು ಪ್ರಾಥಮಿಕವಾಗಿ Y ಆಗಿದೆ ಮತ್ತು ನಾನು ಹೇಳಲು ಹೊರಟಿರುವುದು ಇದು ಪ್ರಾಥಮಿಕವಾಗಿ B ಯ ಪುನರಾವರ್ತನೆಯಾಗಿದೆ ಮತ್ತು ಮತ್ತೆ ನನಗೆ ಇನ್ನೊಂದು ಪ್ರಕರಣವಿದೆ ಇದು B ಗೆ 1 ಮೈನಸ್ Y ಆಗಿದ್ದು ಕ್ಷಮಿಸಿ ಅದನ್ನು ಅಳಿಸಿಹಾಕುವುದಿಲ್ಲ B ಯಂತೆ ಪುನರಾವರ್ತಿಸುವುದಿಲ್ಲ ಈಗ ಇಲ್ಲಿ ಏನಾಗುತ್ತದೆ ನನ್ನ ಚಟುವಟಿಕೆ A ಪುನರಾವರ್ತನೆಯಾಗುತ್ತಿರುವಾಗ B ರಿಪೀಟ್ ಆಗುತ್ತದೆ ಈಗ ನಾನು ಎರಡು ಪ್ರಕರಣಗಳನ್ನು ಹೊಂದಿದ್ದೇನೆ ಆದ್ದರಿಂದ B ಪುನರಾವರ್ತಿಸಬಹುದು ಅಥವಾ B ಮುಗಿಸಲು ಹೋಗಬಹುದು ನಾನು ಈ ರೀತಿ B ಟ್ಟರೆ ಈಗ ಈ ಚಕ್ರ ಪೂರ್ಣಗೊಂಡಿಲ್ಲ ಈಗ ನಾನು ಇದನ್ನು ಏನು ಮಾಡಬೇಕು ಪುನರಾವರ್ತಿತ B ಇದೆ ಮತ್ತು ಈ ಪುನರಾವರ್ತಿತ B ಸಹ ಮಾಡಬಹುದು ನಾನು ಇದನ್ನು ಈ ಸಂಭವನೀಯತೆಯೊಂದಿಗೆ ಸಂಪರ್ಕಿಸಬೇಕು ಆದ್ದರಿಂದ ನಂತರ X ಮಾರ್ಕ್ ಪ್ರಕಾರ ಪುನರಾವರ್ತನೆ ಮುಂದುವರಿಯುತ್ತದೆ ಆದ್ದರಿಂದ ಮಾದರಿಯನ್ನು B ಗಾಗಿ ಪ್ಯಾಕ್ ಮಾಡಲಾಗಿದೆ ಮತ್ತು ನಾನು ಮಾಡಬೇಕಾಗಿರುವುದು ಪುನರಾವರ್ತನೆಯ ಅವಧಿ ಎ ಪುನರಾವರ್ತನೆಯ ಅವಧಿ B ಇದು ಮೊದಲಿನ ಅರ್ಧದಷ್ಟು ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ನಾನು ನಿಜವಾಗಿಯೂ ನೋಡಬೇಕಾಗಿದೆ ಆದ್ದರಿಂದ ನಾನು ಊಹೆಗಳ ಆಧಾರದ ಮೇಲೆ ಅವಧಿಯನ್ನು ಕಡಿಮೆ ಮಾಡುತ್ತಿದ್ದೇನೆ ಕೆಲವೊಮ್ಮೆ ನನ್ನ ಊಹೆಗಳು ತುಂಬಾ ಕೆಟ್ಟದಾಗಿರುತ್ತವೆ ಮತ್ತು ನಾನು ಅದನ್ನು ಮತ್ತೆ ಪುನರಾವರ್ತಿಸಬೇಕಾಗಿದೆ ಅವಧಿಯನ್ನು ಹಾಗೇ B C ಮತ್ತು ನಂತರ ನೀವು ನಿಯಂತ್ರಣ ಹೇಳಿಕೆಗಳನ್ನು ಸರಿಯಾಗಿ ತೋರಿಸಬೇಕು ಆದ್ದರಿಂದ ನನ್ನ ಸಿಮ್ಯುಲೇಶನ್ ನೆಟ್ವರ್ಕ್ಗಳ ಪ್ರಾತಿನಿಧ್ಯವನ್ನು ನಾನು ಹೇಗೆ ಹಾಕುತ್ತೇನೆ ಎಂದು ಅದೇ ಮಾದರಿಯಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ನಾನು ಸಿಮ್ಯುಲೇಶನ್ ನೆಟ್ವರ್ಕ್ನಲ್ಲಿ ಪ್ರಾತಿನಿಧ್ಯವನ್ನು ತೋರಿಸುತ್ತಿದ್ದೇನೆ ಕೋಡ್ ಬರೆಯಿರಿ ಅಥವಾ ಅದನ್ನು ಚಿತ್ರಾತ್ಮಕ GUI ಆಧಾರಿತದಲ್ಲಿ ತೋರಿಸಿ ಪುನರಾವರ್ತಿತ A ನಲ್ಲಿ ನಿಯಂತ್ರಣ ಹೇಳಿಕೆಗಳನ್ನು ತೋರಿಸಿ ನಾಲ್ಕು ಕ್ಲಿಕ್ಗಳಲ್ಲಿ B ಅನ್ನು ಪುನರಾವರ್ತಿಸಿ ನಂತರ ನಿಮ್ಮ ಮಾದರಿಯನ್ನು ನೀವು ಸರಿಯಾಗಿ ಮಾಡುತ್ತೀರಿ ಇದರೊಂದಿಗೆ ನಾವು ತೋರಿಸಿದ ಯಾವುದೇ ಮೌಲ್ಯವನ್ನು X ಗಾಗಿ ನಾವು ಇಲ್ಲಿ ಡೇಟಾವನ್ನು ಪಡೆದುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ 0 2 ಅನ್ನು ಬಳಸಿದ್ದೇನೆ ಎಂದು ಊಹಿಸೋಣ ನಂತರ ಇದು 0 8 ಮತ್ತು ಅದೇ ಸಂದರ್ಭದಲ್ಲಿ ಇದು 0 2 ಆಗಿದ್ದರೆ ಇದು ಲಿಂಕ್ ಆಗಿ 0 2 ಆಗಿತ್ತು ಮತ್ತು ಇದು ಲಿಂಕ್ 0 ಆದ್ದರಿಂದ ಅದು ಡಿಎಸ್ಎಮ್ ಅವಲಂಬನೆ ರಚನೆ ಮ್ಯಾಟ್ರಿಕ್ಸ್ನಲ್ಲಿದೆ ಆದ್ದರಿಂದ ನಾವು ನಾಲ್ಕು ಹಂತಗಳನ್ನು ವಿವರವಾಗಿ ವಿವರಿಸಿದ್ದೇವೆ ಆದ್ದರಿಂದ ಮುಂದಿನ ವರ್ಗವನ್ನು ನಾವು ಇನ್ನೊಂದು ವಿಷಯದೊಂದಿಗೆ ನೋಡುತ್ತೇವೆ ಬೈ